ಹಲೋ ಮತ್ತು ಈ ವಾರದ ಕೊನೆಯ ಉಪನ್ಯಾಸವಾದ ಡೆವಲಪಿಂಗ್ ಸಾಫ್ಟ್ ಸ್ಕಿಲ್ಸ್ ಅಂಡ್ ಪರ್ಸನಾಲಿಟಿ ವಾರ ಐದು ಮಾಡ್ಯೂಲ್ ಆರು ಉಪನ್ಯಾಸ ಸಂಖ್ಯೆ ಮೂವತ್ತಕ್ಕೆ ಎಲ್ಲರಿಗೂ ಸ್ವಾಗತ ಇಡೀ ವಾರವನ್ನು ನಾವು ತಂತ್ರಜ್ಞಾನ ಮತ್ತು ಸಂವಹನದಲ್ಲಿ ಕಳೆದೆವು ಮತ್ತು ಸಂವಹನವನ್ನು ಸುಲಭಗೊಳಿಸಲು ತಂತ್ರಜ್ಞಾನವು ಹೇಗೆ ಕೊಡುಗೆ ನೀಡಿದೆ ಮತ್ತು ಅದೇ ಸಮಯದಲ್ಲಿ ಮಾನವ ವ್ಯಕ್ತಿತ್ವವನ್ನು ಕುಗ್ಗಿಸಲು ಉದಾಹರಣೆಗೆ ಮೊಬೈಲ್ ತಂತ್ರಜ್ಞಾನವು ನಮ್ಮ ವ್ಯಕ್ತಿತ್ವದ ಮೇಲೆ ಹೇಗೆ ಪರಿಣಾಮ ಬೀರಿದೆ ನೆಟಿಕ್ವೆಟ್ ಮಾನದಂಡಗಳನ್ನು ಹೇಗೆ ಅನುಸರಿಸಬೇಕು ಇಮೇಲ್ ಅನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬೇಕು ಎಂಬುದರ ವಿವಿಧ ಅಂಶಗಳ ಮೇಲೆ ನಾವು ಗಮನ ಕೇಂದ್ರೀಕರಿಸಿದೆವು ನಾನು ಈ ಉಪನ್ಯಾಸದಲ್ಲಿ ನಿರ್ದಿಷ್ಟವಾಗಿ ಇಮೇಲ್ ಶಿಷ್ಟಾಚಾರದ ಮೇಲೆ ಕೇಂದ್ರೀಕರಿಸಲಿದ್ದೇನೆ ಹಿಂದಿನ ಉಪನ್ಯಾಸದಲ್ಲಿ ಏನು ಮಾಡಿದ್ದೇನೆ ಎಂಬುದನ್ನು ತ್ವರಿತವಾಗಿ ನೋಡೋಣ ಅಂತರ್ಜಾಲವನ್ನು ಬಳಸಿ ಯಾರೊಂದಿಗಾದರೂ ಸಂವಹನ ನಡೆಸಲು ನೆಟಿಕ್ವೆಟ್ ಒಂದು ಸಭ್ಯ ಮತ್ತು ಸ್ವೀಕಾರಾರ್ಹ ವಿಧಾನವಾಗಿದೆ ಎಂದು ಮಾತನಾಡಿದ್ದೇನೆ ಈಗ ನೆಟಿಕ್ವೆಟ್ ಏಕೆ ನೀವು ಅದನ್ನು ಏಕೆ ಬಳಸಬೇಕು ನೆಟ್ ಅನ್ನು ಬಳಸಲು ತುಂಬಾ ಸ್ವತಂತ್ರರಾಗಿರಬಹುದು ಎಂದು ತೋರುತ್ತಿರುವಾಗ ಕಂಪ್ಯೂಟರ್ಗಳನ್ನು ಬಳಸುವಾಗ ಜನರು ಸಂವೇದನೆಯಿಲ್ಲದವರಾಗುತ್ತಾರೆ ಅವರು ಯಂತ್ರಗಳಂತೆ ವರ್ತಿಸುತ್ತಾರೆ ಮತ್ತು ನಂತರ ಅವರು ಇನ್ನೊಂದು ಬದಿಯಲ್ಲಿರುವ ವ್ಯಕ್ತಿಯು ಮನುಷ್ಯನೆಂಬುದನ್ನು ಮರೆತುಬಿಡುತ್ತಾರೆ ಆ ದಿನಗಳಲ್ಲಿ ಪತ್ರಗಳು ವ್ಯವಹಾರ ಪತ್ರಗಳು ಮತ್ತು ಎಲ್ಲವನ್ನೂ ಬರೆಯಲು ಔಪಚಾರಿಕ ತರಬೇತಿಯನ್ನು ನೀಡಲಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಔಪಚಾರಿಕ ತರಬೇತಿಯನ್ನು ನೀಡಲಾಗುವುದಿಲ್ಲ ಕೆಲವು ಮೂಲಭೂತ ನಿಯಮಗಳೊಂದಿಗೆ ನಿಮ್ಮನ್ನು ಸಜ್ಜುಗೊಳಿಸಿಕೊಳ್ಳಬೇಕು ನಾವು ಮಾತನಾಡಿದ ಸಾಫ್ಟ್ ಸ್ಕಿಲ್ಗಳ ಐದು ಪಿ ಗಳನ್ನು ಹೆಚ್ಚಿನ ಜನರು ನೆಟ್ ಬಳಸುವಾಗ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ ಉದಾಹರಣೆಗೆ ಸ್ವೀಕರಿಸುವವನು ವಾಸ್ತವವಾಗಿ ಸಂಪೂರ್ಣವಾಗಿ ಜೀವಂತವಾಗಿರುವ ಮನುಷ್ಯ ಎಂಬ ಮೊದಲ ಕಾರ್ಡಿನಲ್ನಿ ನಿಯಮದೊಂದಿಗೆ ನಾನು ಪ್ರಾರಂಭಿಸಿದೆ ಈ ಬದಿಯಲ್ಲಿ ಅದು ಅಲ್ಲಿ ಕುಳಿತಿರುವ ಜಡ ನಿರ್ಜೀವ ವಸ್ತು ಮತ್ತು ನೀವು ಕಳುಹಿಸುವ ಯಾವುದೇ ರೀತಿಯ ಸಂವಹನಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ಎಂದು ನೀವು ಭಾವಿಸಬಾರದು ಮೊದಲು ನಿಮ್ಮ ಮನಸ್ಸಿನಲ್ಲಿ ನೆನಪಿಡಿ ನೆಟಿಕ್ವೆಟ್ ಎಂದರೆ ಭಾವನೆಗಳನ್ನು ತೋರಿಸುವುದು ನೀವು ಮನುಷ್ಯರೇ ಹೊರತು ರೋಬೋಟ್ ಅಲ್ಲ ಎಂದು ತೋರಿಸುವುದು ಈಗ ಅನುಮತಿಸಲಾಗಿರುವ ಔಪಚಾರಿಕ ಸಂವಹನದಲ್ಲಿಯೂ ಸಹ ನೀವು ಸೂಕ್ತವಾದ ಇಮೋಟಿಕಾನ್ಗಳನ್ನು ಬಳಸಬಹುದು ಆದರೆ ಸುರಕ್ಷಿತವಾಗಿರಲು ಮೊದಲು ಚರ್ಚಿಸಿದಂತಹ ಸಭ್ಯ ಅಭಿವ್ಯಕ್ತಿಗಳನ್ನು ನೀವು ಬಳಸಬಹುದಾದಷ್ಟು ಸೂಕ್ತವಾದ ಭಾಷೆಯನ್ನು ಯಾವಾಗಲೂ ಬಳಸಿ ಧನ್ಯವಾದಗಳು ದಯವಿಟ್ಟು ನಿಮ್ಮ ಸಂವಹನ ಮತ್ತು ಸೂಕ್ತ ಭಾಷೆಯಲ್ಲಿ ಸಾಧ್ಯವಾದಷ್ಟು ಸಭ್ಯವಾದ ರೂಪಗಳನ್ನು ಬಳಸುವುದು ನಂತರ ಕೋಪ ಹತಾಶೆಯಂತಹ ನಕಾರಾತ್ಮಕ ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು ನಿಮ್ಮನ್ನು ಯಾವಾಗಲೂ ನೆಟಿಕ್ವೆಟ್ ಮಾನದಂಡದ ಸುರಕ್ಷಿತ ಬದಿಯಲ್ಲಿ ಇರಿಸಿ ಕೊಳ್ಳುವ ಸರಿಯಾದ ಭಾಷೆಯನ್ನು ಬಳಸಿ ನೀವು ಬರೆಯುವಾಗ ಸರಿಯಾದ ಪದವನ್ನು ಆಯ್ಕೆ ಮಾಡುವಲ್ಲಿಯೂ ಜಾಗರೂಕರಾಗಿರಿ ಅದನ್ನು ಶಾಶ್ವತವಾಗಿ ಸಂಗ್ರಹಿಸಬಹುದು ಮತ್ತು ನಿಮ್ಮ ವಿರುದ್ಧ ಬಳಸಬಹುದು ಸ್ವೀಕರಿಸುವವರು ನಿಮ್ಮನ್ನು ನಾಚಿಕೆಪಡಿಸುವಂತಹ ಅನೇಕ ಕೆಲಸಗಳನ್ನು ಮಾಡಲು ಸಾಧ್ಯ ಸ್ವೀಕರಿಸುವವರು ತಕ್ಷಣವೇ ಅಳಿಸಬೇಕೆಂದು ನೀವು ಭಾವಿಸಿದ ಮೇಲ್ನಿಂದ ಸ್ವೀಕರಿಸುವವರು ನಿಮ್ಮನ್ನು ಅವಮಾನಿಸಬಹುದು ಆದರೆ ಸ್ವೀಕರಿಸುವವರು ಅದನ್ನು ನಿಮ್ಮ ವಿರುದ್ಧ ಬಳಸಲು ನಿರ್ಧರಿಸುತ್ತಾರೆ ಒಟ್ಟಾರೆಯಾಗಿ ನೀವು ಇಮೇಲ್ ಕಳುಹಿಸುತ್ತಿರುವಾಗ ನೀವು ನೈತಿಕವಾಗಿ ಸರಿಯಾಗಿರಬೇಕು ನೈತಿಕವಾಗಿ ಸರಿಯಾಗಿರುವುದರಿಂದ ಏನನ್ನಾದರೂ ಮಾಡುವುದು ನಿಮ್ಮ ಹಕ್ಕು ಎಂದು ಭಾವಿಸಬಹುದು ಆದರೆ ಯಾವುದು ಸೂಕ್ತ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಆ ಕೆಲಸವನ್ನು ಮಾಡಬೇಕು ಕೆಟ್ಟ ಸಂವಹನವನ್ನು ವಿಶೇಷವಾಗಿ ಅನೈತಿಕ ಸಂವಹನಗಳನ್ನು ಬಳಸಬೇಡಿ ಅಂತರ್ಜಾಲದಲ್ಲಿ ಲೋಡ್ ಮಾಡಬೇಡಿ ಅದು ನಿಮಗೆ ನಂತರದ ಹಂತದಲ್ಲಿ ನಿಮಗೆ ಸಾಕಷ್ಟು ಮುಜುಗರವನ್ನುಂಟು ಮಾಡುತ್ತದೆ ಮತ್ತು ಸಂಪೂರ್ಣವಾಗಿ ಅನಗತ್ಯವಾದ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಬಯಸುವ ಭಾಗವಹಿಸುವವರಾಗಿ ಈಗ ಈ ಉಪನ್ಯಾಸದಲ್ಲಿ ತಂತ್ರಜ್ಞಾನ ಮತ್ತು ಸಂವಹನದ ಮೇಲಿನ ಸಮಾರೋಪ ಉಪನ್ಯಾಸವು ಇಮೇಲ್ ಶಿಷ್ಟಾಚಾರ ಬಳಕೆಗೆ ಸಂಬಂಧಿಸಿದಂತೆ ನಿಮಗೆ ನಿರ್ದಿಷ್ಟವಾಗಿ ಅಗತ್ಯವಿರುವ ಮಾನದಂಡಗಳ ಮೇಲೆ ಕೇಂದ್ರೀಕರಿಸೋಣ ಈಗ ನೀವು ಅನುಸರಿಸ ಬೇಕಿರುವ ಮುಖ್ಯವಾದ ವಿಷಯವೆಂದರೆ ನೀವು ಇಮೇಲ್ ಕಳುಹಿಸುವಾಗ ಅದು ಅರ್ಥ ಪೂರ್ಣವಾಗಿರುವುದು ಕೊನೆಯದರಲ್ಲಿ ನಾನು ನಿಮಗೆ ತೋರಿಸಿದ ಉದಾಹರಣೆಗಳನ್ನು ನೀವು ನೋಡಿದ್ದೀರಿ ಅವುಗಳಲ್ಲಿ ಕೆಲವು ನನಗೆ ಅಥವಾ ನಿಮಗೆ ಯಾವುದೇ ಅರ್ಥವನ್ನು ನೀಡಲಿಲ್ಲ ಮತ್ತು ಅವುಗಳನ್ನು ಜನರು ಕಳುಹಿಸಿ ಅವು ನಿಜವಾಗಿಯೂ ಅರ್ಥಪೂರ್ಣವಾಗಿವೆ ಎಂದು ಭಾವಿಸಿದರು ಚಿಂತನೆಯಿಲ್ಲದ ಸಂದೇಶಗಳನ್ನು ಕಳುಹಿಸುವುದಕ್ಕಿಂತ ಅದು ಕಷ್ಟವಾದರೂ ಸರಿಯಾದ ಸಂದೇಶವನ್ನು ನೀಡಿ ಇಮೇಲ್ಗಳ ವಿಷಯಕ್ಕೆ ಬಂದಾಗ ಯಾವುದೇ ಅರ್ಥವಿಲ್ಲದ ಅಥವಾ ಅಸಂಬದ್ಧ ಇಮೇಲ್ಗಳನ್ನು ಕಳುಹಿಸುವುದು ತುಂಬಾ ಸುಲಭ ಏಕೆಂದರೆ ಜನರು ತಮ್ಮ ಮನಸ್ಸಿಗೆ ಬರುವ ಯಾವುದನ್ನಾದರೂ ಟೈಪ್ ಮಾಡುತ್ತಾರೆ ವ್ಯಕ್ತಪಡಿಸಿದ ವಿಷಯವು ಅವರ ಆಲೋಚನೆಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆಯೇ ಎಂದು ತಿಳಿಯಲು ತಲೆಕೆಡಿಸಿಕೊಳ್ಳುವುದಿಲ್ಲ ಅರ್ಥಪೂರ್ಣವಾಗಿರುವುದು ಎಂದರೆ ಕೆಲವು ಕೆಟ್ಟ ಬರವಣಿಗೆಯ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಭ್ಯಾಸವನ್ನು ಮೊಟಕುಗೊಳಿಸುವುದು ಎಂದರ್ಥ ಹಳೆಯ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸುವ ಮತ್ತು ನಂತರ ಆಚರಣೆಯಲ್ಲಿ ಮಾತ್ರ ಸಮಯ ತೆಗೆದುಕೊಳ್ಳುವ ಉತ್ತಮ ಸರಿಯಾದ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ನಡುವಿನ ಆಯ್ಕೆಯಾಗಿದೆ ಮುಂದಿನ ಕೆಲವು ಸ್ಲೈಡ್ಗಳಲ್ಲಿ ನಾನು ನಿರ್ದಿಷ್ಟಪಡಿಸಲಿರುವ ಇಮೇಲ್ ಬರವಣಿಗೆಯ ವಿಷಯದಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಇಮೇಲ್ ಅನ್ನು ಮೊದಲೇ ಯೋಜಿಸಿ ನೀವು ಏನನ್ನು ತಿಳಿಸಲು ಬಯಸುತ್ತೀರಿ ಎಂಬುದನ್ನು ಟಿಪ್ಪಣಿ ಮಾಡಿ ಪ್ರಮುಖ ಅಂಶಗಳನ್ನು ಗಮನಿಸಿ ಸ್ಪಷ್ಟವಾಗಿ ಬಂದಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಆರಂಭದ ಮಧ್ಯ ಮತ್ತು ಅಂತ್ಯವನ್ನು ಯೋಜಿಸಿ ಕೆಲವೊಮ್ಮೆ ಸರಳವಾದ ಸಾಮಾನ್ಯ ವಿಷಯಗಳನ್ನು ಮಾತನಾಡಿದ ನಂತರ ಕೊನೆಯಲ್ಲಿ ಒಂದು ಪ್ರಮುಖ ವಿಷಯವನ್ನು ಹೇಳಬಹುದು ಕೆಲವೊಮ್ಮೆ ನೀವು ಅತ್ಯಂತ ಮುಖ್ಯವಾದ ವಿಷಯವು ಮೊದಲನೆಯದು ಎಂದು ಭಾವಿಸುತ್ತೀರಿ ಮತ್ತು ನಂತರ ನೀವು ವಾದಿಸಲು ಪ್ರಯತ್ನಿಸುತ್ತೀರಿ ಅಥವಾ ಅದರ ಆಧಾರದ ಮೇಲೆ ನಿಮ್ಮ ದೃಷ್ಟಿಕೋನವನ್ನು ದೃಢೀಕರಿಸಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಸ್ಥೂಲವಾದ ಕರಡನ್ನು ಬರೆಯುವ ಮೂಲಕ ನಿಮ್ಮನ್ನು ಸಿದ್ಧಪಡಿಸಿಕೊಂಡರೆ ಅದು ನಿಜವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ ಕಾಗುಣಿತವನ್ನು ಪರಿಶೀಲಿಸಿ ಮತ್ತು ಸಂಕ್ಷಿಪ್ತವಾಗಿದೆ ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಅನುಕ್ರಮವನ್ನು ಸರಿಯಾಗಿ ನಿರ್ವಹಿಸಲಾಗಿಲ್ಲ ಎಂದರೆ ಇದು ಓದುಗರನ್ನು ಸ್ವೀಕರಿಸುವವರನ್ನು ಸಂಪೂರ್ಣವಾಗಿ ಗೊಂದಲಗೊಳಿಸುತ್ತದೆ ಯಾವುದೇ ಅರ್ಥವಿಲ್ಲದ ಕಳೆದುಹೋದ ಪದಗುಚ್ಛಗಳನ್ನು ಬಳಸುವುದನ್ನು ತಪ್ಪಿಸಲು ನೀವು ಅನುಸರಿಸಬಹುದಾದ ಇತರ ಸರಳ ಹಂತಗಳು ಯಾವುವು ಎಂಬುದನ್ನು ಸುಸಂಬದ್ಧವಾಗಿರಿಸಿಕೊಳ್ಳಿ ಉದಾಹರಣೆಗೆ ನಿಮ್ಮ ಸ್ವಂತ ಸ್ಥಳೀಯ ಸನ್ನಿವೇಶದಲ್ಲಿ ಕೆಲವು ಭಾಷಾವೈಶಿಷ್ಟ್ಯದ ಅಭಿವ್ಯಕ್ತಿಗಳು ಎಲ್ಲೋ ಒಂದು ಸಂಸ್ಕೃತಿಯಿಂದ ಹುಟ್ಟಿಕೊಂಡಿವೆ ಮತ್ತುಅವು ನಿಮಗೆ ಯಾವುದೇ ಪ್ರಸ್ತುತತೆಯನ್ನು ಹೊಂದಿಲ್ಲ ಅಂತೆಯೇ ರೂಪಕಗಳು ಮತ್ತು ಹೋಲಿಕೆಗಳನ್ನು ಸರಿಯಾಗಿ ಬಳಸದಿದ್ದರೆ ಅವು ಓದುಗರನ್ನು ಗೊಂದಲಕ್ಕೀಡು ಮಾಡಬಹುದು ಮತ್ತು ತಪ್ಪು ಸಂವಹನಕ್ಕೆ ಕಾರಣವಾಗಬಹುದು ಇಮೇಲ್ ಸಂವಹನದಲ್ಲಿ ನೀವು ತಪ್ಪಿಸಬೇಕಾದ ಪ್ರಮುಖ ವಿಷಯವೆಂದರೆ ತಪ್ಪು ಸಂವಹನ ಮತ್ತು ರೂಪಕಗಳು ಮತ್ತು ಉಪಮಾನಗಳನ್ನು ಬಹಿರಂಗವಾಗಿ ಬಳಸುವುದರಿಂದ ಅದು ಓದುಗರಿಗೆ ಚೆನ್ನಾಗಿರುತ್ತದೆ ಎಂದು ಭಾವಿಸುವ ಮೂಲಕ ಅಭಿವ್ಯಕ್ತಿಗಳನ್ನು ತಪ್ಪಾಗಿ ಬಳಸುವುದರಿಂದ ಅದನ್ನು ಉಂಟುಮಾಡುವುದು ಯೋಗ್ಯವಲ್ಲ ಆದರೆ ವಾಸ್ತವವಾಗಿ ಗೊಂದಲ ಮತ್ತು ತಪ್ಪು ಸಂವಹನವನ್ನು ಉಂಟುಮಾಡುವ ಅಗತ್ಯವಿಲ್ಲ ಸಣ್ಣ ವಾಕ್ಯ ರಚನೆಗಳೊಂದಿಗೆ ಸರಳ ಪದಗಳನ್ನು ಬಳಸಿ ಬಹಳ ಹೂವಿನ ಅಲಂಕಾರಿಕ ಪಾಲಿಸಿಲಾಬಿಕ್ ಪದಗಳಿಗೆ ಹೋಗಬೇಡಿ ಅದು ಅನೇಕ ಉಚ್ಚಾರಾಂಶದ ಪದಗಳು ಉದ್ದವಾದ ಪದಗಳು ಮತ್ತು ಸಂಕೀರ್ಣವಾದ ವಾಕ್ಯಗಳನ್ನು ಸಹ ನೀವು ತಪ್ಪಿಸಬೇಕಾಗಿದೆ ನೀವು ಈ ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾದರೆ ನಿಮ್ಮ ಮೇಲ್ ತುಂಬಾ ಸ್ಪಷ್ಟವಾಗುತ್ತದೆ ಮತ್ತು ಅದು ಯಂತ್ರದ ತಡೆಗೋಡೆಯನ್ನು ಬಹಳ ಸುಲಭವಾಗಿ ದಾಟಿ ಇತರ ವ್ಯಕ್ತಿಯನ್ನು ಬಹಳ ಮಾನವೀಯ ರೀತಿಯಲ್ಲಿ ತಲುಪುತ್ತದೆ ಮುಂದಿನ ಸಂಗತಿಯೆಂದರೆ ಸ್ವೀಕರಿಸುವವರ ಒಂದು ಗಂಟೆಯನ್ನು ಉಳಿಸಲು ಕೇವಲ ಒಂದು ನಿಮಿಷ ಹೆಚ್ಚುವರಿ ಸಮಯವನ್ನು ಕಳೆಯುವುದು ನೀವು ಕೆಲವು ಪರಿಶೀಲನೆಗಳನ್ನು ತ್ವರಿತವಾಗಿ ಮಾಡಲು ಇನ್ನೂ ಒಂದು ನಿಮಿಷವನ್ನು ಕಳೆಯುತ್ತೀರಿ ಎಂದು ನೀವು ಹೇಳುತ್ತೀರಿ ಆದರೆ ಇದು ಸ್ವೀಕರಿಸುವವರಿಗೆ ಒಂದು ಗಂಟೆಯನ್ನು ಉಳಿಸಬಹುದು ಏಕೆಂದರೆ ನೀವು ಕೆಲವು ವಿಷಯಗಳನ್ನು ತಲೆಕೆಡಿಸಿಕೊಳ್ಳಲಿಲ್ಲ ಆದರೆ ನೀವು ನಿಜವಾಗಿ ಏನನ್ನು ತಿಳಿಸಲು ಬಯಸುತ್ತೀರಿ ಎಂಬುದನ್ನು ಕಂಡುಹಿಡಿಯಲು ಇನ್ನೊಬ್ಬ ವ್ಯಕ್ತಿಯು ಸುಮಾರು ಒಂದು ಗಂಟೆ ತೆಗೆದುಕೊಂಡರು ಇದು ಸ್ವೀಕರಿಸುವವರನ್ನು ಗೊಂದಲಕ್ಕೀಡುಮಾಡುವ ಸಾಧ್ಯತೆಯಿದ್ದರೆ ವಿರಾಮ ಚಿಹ್ನೆಗಳನ್ನು ಬಳಸಿ ದೀರ್ಘವಾದ ವಿಷಯವನ್ನು ಓದಬಲ್ಲ ಪ್ಯಾರಾಗಳಾಗಿ ವಿಭಜಿಸಿ ಮತ್ತು ಅಂತಿಮವಾಗಿ ಅಪೇಕ್ಷಿಸದ ಮತ್ತು ಅಪ್ರಸ್ತುತ ಮೇಲ್ ಅನ್ನು ಕಳುಹಿಸದಿರುವುದು ಈಗ ಈ ಕೆಳಗಿನ ಉಪಶೀರ್ಷಿಕೆಗಳಲ್ಲಿ ಈ ಪ್ರತಿಯೊಂದು ಅಂಶಗಳನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡೋಣ ಮೊದಲು ಅದನ್ನು ಚಿಕ್ಕದಾಗಿ ಇಟ್ಟುಕೊಳ್ಳಿ ನಿಮ್ಮ ಇಮೇಲ್ಗಳನ್ನು ವಿಷಯದ ಮೇಲೆ ಕೇಂದ್ರೀಕರಿಸಲು ನೀವು ಅದನ್ನು ಹೇಗೆ ಚಿಕ್ಕದಾಗಿ ಇಡಬಹುದು ಎಂದರೆ ಅದು ಚಿಕ್ಕದಾಗಿದೆ ಎಂದರೆ ಅದು ತುಂಬಾ ಕೇಂದ್ರೀಕೃತವಾಗಿದೆ ಮತ್ತು ದೀರ್ಘ ಇಮೇಲ್ಗಳನ್ನು ಬರೆಯಬಾರದು ಜನರಿಗೆ ಸಾಮಾನ್ಯವಾಗಿ ದೀರ್ಘ ಇಮೇಲ್ಗಳನ್ನು ಓದಲು ಸಮಯವಿರುವುದಿಲ್ಲ ಪೂರ್ವನಿಯೋಜಿತವಾಗಿ ದೀರ್ಘ ಮೇಲ್ಗಳನ್ನು ಅಳಿಸುವ ಜನರು ನನಗೆ ತಿಳಿದಿದ್ದಾರೆ ಅವರು ಕೆಲವೊಮ್ಮೆ ವಿಷಯವನ್ನು ನೋಡುತ್ತಾರೆ ಕೆಲವೊಮ್ಮೆ ಅವರು ಒಂದು ಅಥವಾ ಎರಡು ಸಾಲುಗಳನ್ನು ತ್ವರಿತವಾಗಿ ಬ್ರೌಸ್ ಮಾಡುತ್ತಾರೆ ಅವರು ಇಮೇಲ್ ಕಳುಹಿಸಲು ಇದು ಸರಿಯಾದ ಮಾರ್ಗವೆಂದು ಭಾವಿಸುವುದಿಲ್ಲ ಬರೆದ ಹತ್ತು ಮೇಲ್ ಪುಟಗಳ ಹೊರತಾಗಿಯೂ ಅವರು ಅದನ್ನು ಏಕೆ ಅಳಿಸುತ್ತಾರೆ ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಅದನ್ನು ಚಿಕ್ಕದಾಗಿ ಇಟ್ಟುಕೊಳ್ಳಿ ಒಂದು ಪ್ರಬಂಧವನ್ನು ಬರೆಯುತ್ತೀರಿ ಎಂದು ಯೋಚಿಸಬೇಡಿ ನಿಯಮವೆಂದರೆ ನೀವು ಒಂದು ಸಣ್ಣ ಪ್ಯಾರಾಗ್ರಾಫ್ನಲ್ಲಿ ಒಂದು ಕಲ್ಪನೆಯನ್ನು ಪರಿಣಾಮಕಾರಿಯಾಗಿ ತಿಳಿಸಲು ಸಾಧ್ಯವಾಗದಿದ್ದರೆ ನೀವು ಸುದೀರ್ಘ ಪ್ರಬಂಧದಲ್ಲಿ ಎಂದಿಗೂ ಮಾಡಲು ಸಾಧ್ಯವಿಲ್ಲ ಒಂದು ಸರಳ ಕಲ್ಪನೆಯನ್ನು ತಿಳಿಸಲು ಬಯಸುತ್ತೀರಿ ಮತ್ತು ಅದನ್ನು ಹಲವು ಪ್ಯಾರಾಗಳಲ್ಲಿ ತಿಳಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಆದರೆ ನೀವು ಒಂದು ಪ್ಯಾರಾಗ್ರಾಫ್ನಲ್ಲಿ ಒಂದು ಕಲ್ಪನೆಯನ್ನು ತಿಳಿಸುತ್ತೀರಿ ಮತ್ತು ನಂತರ ಆ ಪ್ಯಾರಾಗ್ರಾಫ್ನಲ್ಲಿ ಆ ಕಲ್ಪನೆಗೆ ಅಂಟಿಕೊಳ್ಳುತ್ತೀರಿ ಎಂಬ ಇನ್ನೊಂದು ನಿಯಮವನ್ನು ನಿಮಗೆ ನೀವೇ ಹೇಳಿಕೊಂಡರೆ ನೀವು ಸುಮಾರು ಹತ್ತು ಪುಟಗಳಲ್ಲಿ ತಿಳಿಸಲು ಬಯಸುವ ಎಲ್ಲವನ್ನೂ ನೀವು ತಿಳಿಸುತ್ತೀರಿ ಪುಟದ ನಾಲ್ಕನೇ ಒಂದು ಭಾಗದ ಒಂದೇ ಪ್ಯಾರಾಗ್ರಾಫ್ನಲ್ಲಿ ನೀವು ಒಂದೇ ವಿಷಯವನ್ನು ಹೇಳಲು ಸಾಧ್ಯವಾದಾಗ ಹತ್ತು ಪುಟಗಳನ್ನು ಬರೆಯುವುದರಲ್ಲಿ ಯಾವುದೇ ಅರ್ಹತೆಯಿಲ್ಲ ವಾಸ್ತವವಾಗಿ ಜನರು ನಿಮ್ಮನ್ನು ಪ್ರಶಂಸಿಸುತ್ತಾರೆ ಯಾವಾಗಲೂ ಓದಲಾಗುತ್ತದೆ ಅಥವಾ ನಿಮ್ಮ ಮೇಲ್ ಸ್ವಯಂಚಾಲಿತವಾಗಿ ಕಸದ ಬುಟ್ಟಿಗೆ ಹೋಗುವಂತೆ ಫಿಲ್ಟರ್ ಹಾಕುವುದಿಲ್ಲ ಒಂದು ವೇಳೆ ವಿಷಯದ ಸ್ವರೂಪದಿಂದಾಗಿ ಇಮೇಲ್ ಗಣನೀಯವಾಗಿ ನ್ಯಾಯಸಮ್ಮತವಲ್ಲದಷ್ಟು ಉದ್ದವಾಗಿರಬೇಕಾದರೆ ಕೆಲವೊಮ್ಮೆ ನೀವು ವರದಿಯನ್ನು ನೀಡುತ್ತೀರಿ ಕೆಲವೊಮ್ಮೆ ನೀವು ಬಹಳ ಸುದೀರ್ಘವಾದ ವಾದವನ್ನು ಪ್ರಸ್ತುತಪಡಿಸುತ್ತೀರಿ ಆ ಸಂದರ್ಭದಲ್ಲಿ ನೀವು ಬರೆಯುತ್ತಿರುವ ಒಂದು ದೀರ್ಘ ಇಮೇಲ್ ಎಂದು ಅನಿಸಿಕೆ ನೀಡಬೇಡಿ ಇದು ದೀರ್ಘ ಪ್ರಬಂಧ ಬಳಕೆಯ ಉಪಶೀರ್ಷಿಕೆಗಳು ಅವುಗಳನ್ನು ಪ್ಯಾರಾಗಳಾಗಿ ವಿಭಜಿಸಿ ಮತ್ತು ಪ್ರತಿ ಪ್ಯಾರಾಗ್ರಾಫ್ಗೆ ಉಪಶೀರ್ಷಿಕೆ ಹೊಂದಿರಬಹುದು ಪ್ಯಾರಾಗಳ ನಡುವೆ ಸಾಕಷ್ಟು ಸ್ಥಳಗಳನ್ನು ಬಳಸಿ ಇಲ್ಲದಿದ್ದರೆ ಒಂದು ಪ್ಯಾರಾಗ್ರಾಫ್ ಮತ್ತು ಇನ್ನೊಂದರ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಓದಲು ಮತ್ತು ಅರ್ಥಮಾಡಿಕೊಳ್ಳಲು ಸುಲಭವಾಗುವಂತೆ ಸಾಕಷ್ಟು ಜಾಗವನ್ನು ನೀಡಿ ಕಣ್ಣುಗಳು ಸಂತೋಷವಾಗಿರುತ್ತವೆ ಪ್ಯಾರಾಗಳ ನಡುವೆ ಖಾಲಿ ಜಾಗವಿರುವ ಆ ಇಮೇಲ್ಗಳನ್ನು ನೋಡಲು ಅವರು ತುಂಬಾ ಸಂತೋಷಪಡುತ್ತಾರೆ ಕಣ್ಣುಗಳು ಮುಖ್ಯ ವಿಷಯವನ್ನು ನೋಡಲು ಮತ್ತು ಗುರುತಿಸಲು ಒತ್ತಡಕ್ಕೆ ಒಳಗಾಗುವುದಿಲ್ಲ ಮುಂದಿನ ಪ್ರಮುಖ ಮಾನದಂಡವೆಂದರೆ ವಿಷಯದ ಸಾಲುಗಳಿಗೆ ಗಮನ ಕೊಡಿ ಅಲ್ಲಿ ನೀವು ಟೈಪ್ ಮಾಡುವ ವಿಷಯ ಯಾವುದು ಮುಖ್ಯವಾದುದು ಈಗ ಅನೇಕ ಜನರು ವಿಷಯದ ಸಾಲುಗಳಿಗೆ ಗಮನ ನೀಡುವುದಿಲ್ಲ ಮತ್ತು ನೀವು ಕಳುಹಿಸುವ ವಿಷಯದ ಸಾಲುಗಳನ್ನು ನನಗೆ ಹೇಳಿದರೆ ಅಥವಾ ನೀವು ಕಳುಹಿಸಿದ 50 ಇಮೇಲ್ಗಳನ್ನು ನನಗೆ ನೀಡಿದರೆ ಮತ್ತು ವಿಷಯದ ಸಾಲುಗಳನ್ನು ನಾನು ವಿಶ್ಲೇಷಿಸಬಹುದಾದರೆ ನೀವು ಯಾರೆಂದು ನಾನು ನಿಮಗೆ ಹೇಳಬಲ್ಲೆ ಏಕೆಂದರೆ ವಿಷಯದ ಸಾಲುಗಳು ನೀವು ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಎಂಬುದರ ಬಗ್ಗೆ ನನಗೆ ತುಂಬಾ ಹೇಳುತ್ತವೆ ಈಗ ವಿಷಯದ ಸಾಲುಗಳಲ್ಲಿ ಇಮೇಲ್ ಹೊಂದಿರಬಹುದಾದ ಕೆಟ್ಟ ವಿಷಯದ ಸಾಲು ಎಂದರೆ ಯಾವುದೇ ವಿಷಯವಿಲ್ಲದಿರುವುದು ಆಗಾಗ್ಗೆ ನೀವು ಇಮೇಲ್ ನಿಮ್ಮ ಬಳಿಗೆ ಬರುತ್ತಿರುವುದನ್ನು ನೋಡುತ್ತೀರಿ ಮತ್ತು ಮೇಲ್ಭಾಗದಲ್ಲಿ ಯಾವುದೇ ವಿಷಯವಿಲ್ಲ ಏಕೆಂದರೆ ಇಮೇಲ್ ಅನ್ನು ವಿಷಯದ ಸಾಲು ಇಲ್ಲದೆ ಅವಸರದಲ್ಲಿ ಕಳುಹಿಸಲಾಗುತ್ತದೆ ಆದ್ದರಿಂದ ವ್ಯಕ್ತಿಯು ಅವಸರದಲ್ಲಿದ್ದಾನೆ ಆದ್ದರಿಂದ ಅವನು ಏನನ್ನಾದರೂ ಬರೆದು ಕಳುಹಿಸಿದನು ಅಥವಾ ವಿಷಯವನ್ನು ಏನನ್ನಾದರೂ ಬರೆಯಲಾಗಿದಿಯೇ ಎಂದು ಯೋಚಿಸಲಾಗಿಲ್ಲ ಆದರೆ ಅದನ್ನು ಕಳುಹಿಸಿದ ವ್ಯಕ್ತಿಗೆ ವಿಷಯ ಯಾವುದು ಎಂಬುದರ ಬಗ್ಗೆ ಯೋಚಿಸಲು ಸಮಯವಿಲ್ಲ ಈಗ ಇದು ಕಳುಹಿಸುವವರು ಸ್ವೀಕರಿಸುವವರು ವಿಷಯವನ್ನು ಓದಲು ಮತ್ತು ಅರ್ಥಮಾಡಿಕೊಳ್ಳಲು ಕಳೆಯಬೇಕಾದ ಅಮೂಲ್ಯ ಸಮಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಮತ್ತು ಇದು ಅಸಂಬದ್ಧ ಸಂದೇಶವಾಗಿದ್ದು ಅದನ್ನು ಅಳಿಸಬೇಕಾಗಿದೆ ಎಂದು ಆಗಾಗ್ಗೆ ಅರಿತುಕೊಳ್ಳುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಆದ್ದರಿಂದ ಸ್ವೀಕರಿಸುವವರು ಅದನ್ನು ತೆರೆಯಲು ಮತ್ತು ಅದು ಸರಿಯೇ ಎಂದು ಪರಿಶೀಲಿಸಲು ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಮತ್ತು ನಂತರ ಆ ವ್ಯಕ್ತಿಯು ಅದನ್ನು ಅಳಿಸಬೇಕೆಂದು ಅರಿತುಕೊಳ್ಳುತ್ತಾನೆ ಆದ್ದರಿಂದ ಅದು ಮತ್ತೆ ಅಗತ್ಯವಿಲ್ಲ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು ಸ್ವೀಕರಿಸುವವರಿಗೆ ಮೇಲ್ ತೆರೆಯುವ ಅಥವಾ ಅಳಿಸುವ ಆಯ್ಕೆಯನ್ನು ಬಳಸುವ ಸ್ವಾತಂತ್ರ್ಯವನ್ನು ನೀಡುವ ಮೂಲಕ ನೀವು ಸ್ವೀಕರಿಸುವವರನ್ನು ಗೌರವಿಸುವ ಮತ್ತೊಂದು ತತ್ವವೂ ಇದೆ ವಿಷಯದ ಸಾಲಿನಲ್ಲಿಯೇ ಅದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಎಂದು ಭಾವಿಸೋಣ ಆ ವ್ಯಕ್ತಿಗೆ ಅದು ಅವನಿಗೆ ಅಥವಾ ಅವಳಿಗೆ ಪ್ರಸ್ತುತವಾಗಿದೆಯೇ ಎಂದು ತಿಳಿದಿದೆ ಮತ್ತು ನಂತರ ಆ ವ್ಯಕ್ತಿಯು ಅದನ್ನು ತಕ್ಷಣವೇ ಅಳಿಸಬಹುದು ಆದರೆ ನೀವು ಗೋವಾಕ್ಕೆ ಉಚಿತ ರಜಾದಿನದ ಪ್ರವಾಸದಂತಹ ಆಕರ್ಷಕ ವಿಷಯ ಸಾಲುಗಳನ್ನು ಬಳಸಬಾರದು ಆದ್ದರಿಂದ ಆ ವ್ಯಕ್ತಿಯು ತೆರೆಯುತ್ತಾನೆ ಮತ್ತು ನಂತರ ನೀವು ನಿಮ್ಮ ಬಗ್ಗೆ ಏನನ್ನಾದರೂ ಹೇಳುತ್ತೀರಿ ಎಂದು ನೀವು ಜಾಹೀರಾತು ನೀಡುತ್ತೀರಿ ಆದರೆ ಅದರೊಳಗೆ ನೀವು ಏನನ್ನೂ ಅರ್ಥೈಸಿಕೊಳ್ಳುವುದಿಲ್ಲ ಅಥವಾ ನೀವು ಮುಕ್ತವಾಗಿ ಬರೆಯುತ್ತೀರಿ ಮತ್ತು ನೀವು ಬಿಲ್ ಗೇಟ್ಸ್ ಆಗುತ್ತೀರಿ ಮತ್ತು ನೀವು ಕಷ್ಟಪಟ್ಟು ಕೆಲಸ ಮಾಡುವ ಬಗ್ಗೆ ಏನನ್ನಾದರೂ ಹೇಳುತ್ತೀರಿ ಮತ್ತು ಅದು ಮತ್ತು ತ್ವರಿತವಾಗಿ ಶ್ರೀಮಂತರಾಗುವುದರೊಂದಿಗೆ ಯಾವುದೇ ಸಂಬಂಧವಿಲ್ಲ ಇವು ಪ್ರಲೋಭನಗೊಳಿಸುವ ವಿಷಯ ಸಾಲುಗಳಾಗಿವೆ ಆದರೆ ಸ್ವಲ್ಪ ಸಮಯದ ನಂತರ ಜನರು ನಿಮ್ಮಿಂದ ಈ ರೀತಿಯ ವಿಷಯಗಳನ್ನು ಪಡೆಯಲು ಪ್ರಾರಂಭಿಸಿದರೆ ಅವರು ಮತ್ತೆ ಮೇಲ್ ಅನ್ನು ತೆರೆಯುವುದಿಲ್ಲ ಮತ್ತು ಅದೇ ಸಮಯದಲ್ಲಿ ನೀವು ವಿಷಯಕ್ಕೆ ಹೆಚ್ಚು ಒತ್ತು ನೀಡಬಾರದು ಎಂಬ ಕಲ್ಪನೆಯನ್ನು ಅವರು ರೂಪಿಸುತ್ತಾರೆ ಆದ್ದರಿಂದ ತಕ್ಷಣದ ರೀತಿಯ ಗಮನ ಎಂಬ ಪದದ ಬಳಕೆ ಮತ್ತು ನಂತರ ದೊಡ್ಡ ಅಕ್ಷರಗಳನ್ನು ಬಳಸುವುದು ಸಹ ನೀವು ನಿಜವಾಗಿಯೂ ಅಗತ್ಯವಿಲ್ಲದ ತುರ್ತುಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದೀರಿ ಎಂಬ ಭಾವನೆಯನ್ನು ಇನ್ನೊಬ್ಬ ವ್ಯಕ್ತಿಗೆ ನೀಡುತ್ತದೆ ತಾನು ಯಾವಾಗಲೂ ತನ್ನ ಉದ್ಯೋಗಿಗಳ ಗಮನವನ್ನು ಸೆಳೆಯಬೇಕು ಎಂದು ಭಾವಿಸಿದ ವ್ಯವಸ್ಥಾಪಕರೊಬ್ಬರ ಕಥೆಯನ್ನು ನಾನು ಕೇಳಿದ್ದೇನೆ ಅವರು ಪ್ರಮಾಣಿತ ವಿಷಯದ ಸಾಲನ್ನು ಹೊಂದಿದ್ದರು ಮತ್ತು ಎಲ್ಲಾ ಸಮಯದಲ್ಲೂ ಅದನ್ನು ಕ್ಯಾಪ್ಗಳಲ್ಲಿ ಬರೆಯಲಾಗುತ್ತಿತ್ತು ಮತ್ತು ಅವರು ತುರ್ತು ವಿಷಯವನ್ನು ಬರೆದರು ಆದ್ದರಿಂದ ಅವರಿಂದ ಹೋಗುವ ಯಾವುದೇ ಮೇಲ್ ಈ ತುರ್ತು ವಿಷಯವನ್ನು ಹೊಂದಿರುತ್ತದೆ ಮುಂದಿನ ಎರಡು ಪದಗಳು ಪ್ರತಿಕ್ರಿಯಿಸಿ ತಕ್ಷಣ ತುರ್ತು ವಿಷಯ ತಕ್ಷಣವೇ ಪ್ರತಿಕ್ರಿಯಿಸಿ ಈಗ ಆರಂಭದಲ್ಲಿ ನೌಕರರು ತಾವು ನೋಡಿದ ಗಂಭೀರವಾದದ್ದು ಎಂದು ಭಾವಿಸಿದರು ಅವರು ಒಂದು ತಿಂಗಳ ನಂತರ ಅದಕ್ಕೆ ಪ್ರತಿಕ್ರಿಯಿಸಿದರೂ ಏನೂ ಆಗುವುದಿಲ್ಲ ಮತ್ತು ಅವರು ಅದಕ್ಕೆ ಪ್ರತಿಕ್ರಿಯಿಸದಿದ್ದರೂ ಸಹ ಏನೂ ಆಗುವುದಿಲ್ಲ ಎಂದು ಅವರು ಅರಿತುಕೊಂಡರು ಆದ್ದರಿಂದ ಕಾಲಾನಂತರದಲ್ಲಿ ಏನಾಯಿತು ಎಂದರೆ ನೌಕರರು ಎಂದಿಗೂ ಪ್ರತಿಕ್ರಿಯಿಸಲಿಲ್ಲ ಅವರು ಇಮೇಲ್ಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದರು ಈಗ ನೀವು ಅದೇ ವಿಷಯವನ್ನು ಪುನರಾವರ್ತಿಸಿದಾಗ ಅದು ತನ್ನ ತುರ್ತು ಮತ್ತು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ನಂತರ ತುರ್ತು ವಿಷಯದ ತುರ್ತು ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತದೆ ನಂತರ ಹೆಚ್ಚಿನ ಒತ್ತುಗಾಗಿ ದೊಡ್ಡ ಅಕ್ಷರಗಳನ್ನು ಬಳಸುವುದು ಅದನ್ನು ಮನಸ್ಸಿಲ್ಲದೆ ಅಂತ್ಯವಿಲ್ಲದೆ ಪುನರಾವರ್ತಿಸಿದರೆ ಮತ್ತು ಅದು ಒಟ್ಟಾರೆ ಪ್ರಾಮುಖ್ಯತೆಯನ್ನು ಸೃಷ್ಟಿಸುತ್ತದೆ ಮತ್ತು ಅದು ಆಗುತ್ತಿಲ್ಲ ಎಂದು ಭಾವಿಸಿದರೆ ಎಲ್ಲವೂ ಉದ್ದೇಶವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದೆ ವಿಷಯದ ಸಾಲುಗಳಲ್ಲಿ ನೀವು ಏನು ಮಾಡಬಹುದು ಇಮೇಲ್ನ ಪ್ರಮುಖ ಕಲ್ಪನೆಯನ್ನು ಸೂಚಿಸುವ ಸಣ್ಣ ವಿವರಣಾತ್ಮಕ ಪದಗುಚ್ಛವನ್ನು ಬಳಸಿ ನಿಮ್ಮ ಇಮೇಲ್ ಯಾವುದರ ಬಗ್ಗೆ ಎಂದು ನಾನು ನಿಮ್ಮನ್ನು ಕೇಳಿದರೆ ನೀವು ನನಗೆ ಒಂದು ವಾಕ್ಯದಲ್ಲಿ ಹೇಳಬಹುದೇ ಮತ್ತು ನಂತರ ನೀವು ಹೌದು ಎಂದು ಎರಡು ಮೂರು ಪ್ರಮುಖ ಪದಗಳನ್ನು ನೀವು ಗುರುತಿಸಬಹುದೇ ಮತ್ತು ಇವು ಮೂರು ಪ್ರಮುಖ ಪದಗಳಾಗಿವೆ ಮತ್ತು ಆ ಪದಗಳು ವಿಷಯದ ಸಾಲಿನಲ್ಲಿ ಇರಬೇಕು ನನ್ನ ವಿಷಯ ಸಾಲು ಏನಾಗಿರಬೇಕು ಎಂಬುದನ್ನು ತಿಳಿಸಲು ಬಯಸುತ್ತೇನೆ ಮತ್ತು ವಿಷಯ ಸಾಲು ಎಂದರೆ ನೀವು ನಿಮ್ಮ ಇಮೇಲ್ ಬಗ್ಗೆ ಕೇವಲ ಎರಡರಿಂದ ಮೂರು ಪದಗಳಲ್ಲಿ ಯಾರಿಗಾದರೂ ಹೇಳುವಂತಹುದು ಕೆಲವೊಮ್ಮೆ ಒಂದೇ ಪದವು ನಾಲ್ಕು ಅಥವಾ ಐದು ಪದಗಳಿಗಿಂತ ಹೆಚ್ಚಿಲ್ಲ ನೀವು ವಿವರಗಳನ್ನು ಸೇರಿಸಲು ಹೋದರೆ ಅದು ಅದನ್ನೂ ಮೀರಿ ಹೋಗಬಹುದು ಆದರೆ ನಂತರ ನಾನು ನಿಮಗೆ ತೋರಿಸಲಿರುವ ಕೆಲವು ಉದಾಹರಣೆಗಳು ನಾಲ್ಕು ಐದು ಪದಗಳನ್ನು ಮೀರಿ ಹೋಗುತ್ತವೆ ಆದರೆ ಸ್ಪಷ್ಟತೆಗಾಗಿ ಅವುಗಳನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಉದಾಹರಣೆಗೆ ಇದು ಒಂದು ಸಭೆಯಾಗಿದ್ದರೆ ಕೇವಲ ಸಭೆ ಅಥವಾ ನಿರ್ದೇಶಕರ ಸಭೆ ಎಂದು ಹೇಳುವುದು ಸಾಕಾಗುವುದಿಲ್ಲ ವಿಷಯದ ಸಾಲಿನಲ್ಲಿಯೇ ದಿನಾಂಕ ಮತ್ತು ಸ್ಥಳವನ್ನು ನೀವು ನಿರ್ದಿಷ್ಟಪಡಿಸಬಹುದಾದರೆ ಅದು ಸ್ವೀಕರಿಸುವವರಿಗೆ ಸಹಾಯಕವಾಗುತ್ತದೆ ಅದು ಸಂಪೂರ್ಣ ಇಮೇಲ್ ಆಗಿದೆ ಆದರೆ ವಿಷಯದ ಸಾಲಿನಲ್ಲಿ ನೀವು ಅದನ್ನು 2016 ರ ಜೂನ್ ಇಪ್ಪತ್ತೊಂದನೇ ದಿನಾಂಕದಂದು ಮತ್ತು ನಂತರ ಸಮಯ ಹತ್ತು ಗಂಟೆಗೆ ಸ್ಥಳ ಕಾನ್ಫರೆನ್ಸ್ ರೂಮ್ ಎಂದು ಹೇಳಬಹುದು ಐದು ಕಾನ್ಫರೆನ್ಸ್ ಕೊಠಡಿಗಳಿವೆ ಎಂದು ಭಾವಿಸಿ ನೀವು ಅದನ್ನು ಸಿ ಆರ್ ಮೂರು ಕಾನ್ಫರೆನ್ಸ್ ಕೊಠಡಿ ಸಂಖ್ಯೆ ಮೂರು ಎಂದು ಹೇಳುತ್ತಿದ್ದೀರಿ ಈಗ ಜನರು ಸ್ವಲ್ಪ ಸಮಯದ ನಂತರ ಸಭೆ ಇದೆ ಎಂದು ಅರ್ಥಮಾಡಿಕೊಳ್ಳಬಹುದು ಮತ್ತು ಅವರಿಗೆ ಸಮಯ ಸಿಕ್ಕಾಗಲೆಲ್ಲಾ ಅವರು ವಿಷಯಗಳನ್ನು ಓದಬಹುದು ಮತ್ತು ಸಭೆಯನ್ನು ಏಕೆ ನಡೆಸಬೇಕು ಎಂಬುದನ್ನು ಕಂಡುಹಿಡಿಯಬಹುದು ಅಂತೆಯೇ ನೀವು ಭಾಷಣಕ್ಕಾಗಿ ಜನರನ್ನು ಆಹ್ವಾನಿಸುತ್ತಿದ್ದರೆ ಜನರನ್ನು ಆಕರ್ಷಿಸಲು ಮತ್ತು ಜನರನ್ನು ಎಚ್ಚರಿಸಲು ಮತ್ತು ಅಗತ್ಯವಿರುವ ಮೂಲಭೂತ ಮಾಹಿತಿಯನ್ನು ನೀಡಲು ನೀವು ವಿಷಯದ ಸಾಲಿನಲ್ಲಿ ಭಾಷಣಕಾರರ ಹೆಸರು ಮತ್ತು ವಿಷಯವನ್ನು ಸಹ ನಮೂದಿಸಬಹುದು ಈ ವಿಷಯವು ಸ್ವತಃ ಕೆವಿನ್ ವಾರ್ವಿಕ್ ಎಲ್ ಎಚ್ ಹದಿನಾರು ಅವರಿಂದ ಸೈಬರ್ನೆಟಿಕ್ಸ್ ಕುರಿತ ಚರ್ಚೆಯಾಗಿದೆ ಈಗ ವಿಶೇಷವಾಗಿ ಐ ಐ ಟಿ ಕಾನ್ಪುರದಂತಹ ಸಂಸ್ಥೆಗಳಲ್ಲಿ ಎಲ್ಎಚ್ ಅದರ ಹದಿನಾರನೇ ಉಪನ್ಯಾಸ ಸಭಾಂಗಣ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಈ ಸಂಕ್ಷೇಪಣವನ್ನು ಐ ಐ ಟಿ ಕಾನ್ಪುರದ ಹೊರಗೆ ಕಳುಹಿಸಲಾಗಿದೆಯೇ ಆದ್ದರಿಂದ ನೀವು ಪೂರ್ಣ ರೂಪದಲ್ಲಿ ಬರೆಯಬೇಕು ನಂತರ ದಿನಾಂಕ ಮತ್ತು ಸಮಯವನ್ನು ಬರೆಯಬೇಕು ಇದು ಬಹಳ ಸ್ಪಷ್ಟವಾಗುತ್ತದೆ ಮತ್ತು ನೀವು ಸ್ವೀಕರಿಸುವವರಿಗೆ ಇಮೇಲ್ ತೆರೆಯಬೇಕೆ ಅಥವಾ ಬೇಡವೇ ಅಥವಾ ಉಪನ್ಯಾಸಕ್ಕೆ ಹಾಜರಾಗಬೇಕೆ ಅಥವಾ ಬೇಡವೇ ಎಂಬ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತಿದ್ದೀರಿ ಸಾಹಿತ್ಯ ಅಥವಾ ಹಣಕಾಸು ಅಥವಾ ಅರ್ಥಶಾಸ್ತ್ರದಲ್ಲಿ ಯಾರಾದರೂ ಇದು ಸಂಪೂರ್ಣವಾಗಿ ಕಂಪ್ಯೂಟರ್ ವಿಜ್ಞಾನದ ಉಪನ್ಯಾಸ ಎಂದು ನಿರ್ಧರಿಸುತ್ತಾರೆ ಅಥವಾ ಭಾವಿಸುತ್ತಾರೆ ಮತ್ತು ನಂತರ ನನಗೆ ಇದರಲ್ಲಿ ಯಾವುದೇ ಆಸಕ್ತಿಯಿಲ್ಲ ಆ ವ್ಯಕ್ತಿಯು ಮೇಲ್ ತೆರೆಯುವ ಅಗತ್ಯವಿಲ್ಲ ಮತ್ತು ಅದನ್ನು ಓದುವ ಅಗತ್ಯವಿಲ್ಲ ಇದು ಹೆಚ್ಚು ಸಮಯವನ್ನು ಉಳಿಸುತ್ತದೆ ನೀವು ವಿಷಯದಲ್ಲಿ ತುಂಬಾ ಸ್ಪಷ್ಟವಾಗಿದ್ದರೆ ನಿಮ್ಮ ಇಮೇಲ್ಗಳನ್ನು ಸ್ವೀಕರಿಸಲು ಜನರು ನಿಮಗೆ ತುಂಬಾ ಕೃತಜ್ಞರಾಗಿರುತ್ತಾರೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಂದಿನ ವಿಷಯವೆಂದರೆ ನೀವು ಉತ್ತರವನ್ನು ಗೌರವಿಸಬೇಕು ಅಂದರೆ ನೀವು ಅದೇ ಮೇಲ್ ಅನ್ನು ವಿಷಯದ ಸಾಲಿನೊಂದಿಗೆ ಮತ್ತೆ ಮತ್ತೆ ಬಳಸಬಾರದು ಇದು ಅಂತ್ಯವಿಲ್ಲದ ಉತ್ತರಕ್ಕಾಗಿ ಉತ್ತರವಾಗಿದೆ ಎಂದು ಸೂಚಿಸುವ ಈ ಪ್ರತಿಕ್ರಿಯೆಯನ್ನು ತಪ್ಪಿಸಿ ಇದು ಮತ್ತೊಮ್ಮೆ ಸಂಪೂರ್ಣವಾಗಿ ವಿಷಯದ ರೇಖೆಯನ್ನು ಆಕ್ರಮಿಸುತ್ತದೆ ಮತ್ತು ಅದು ಪುನರಾವರ್ತನೆಯಾಗುವುದು ಏನೆಂದು ಯಾರಿಗೂ ತಿಳಿದಿಲ್ಲ ನೀವು ಸರಪಳಿಯಲ್ಲಿದ್ದರೆ ಏಕತಾನತೆಯ ಲೂಪ್ ಅನ್ನು ಮುರಿಯಲು ನಿರ್ಧರಿಸಿ ನಂತರ ಒಂದೋ ನೀವು ಒಂದನ್ನು ಇಟ್ಟುಕೊಳ್ಳಿ ಮತ್ತು ನಂತರ ವಿಷಯ ಏನು ಎಂದು ಹೇಳಿ ಅಥವಾ ನೀವು ಆ ವಿಷಯವನ್ನು ತೆಗೆದುಹಾಕಿ ಮತ್ತು ನಂತರ ಅದನ್ನು ಹೊಸ ವಿಷಯವನ್ನಾಗಿ ಮಾಡಿ ಈ ಚಟುವಟಿಕೆಯ ಮುಂದುವರಿಕೆಯನ್ನು ನೀವು ಹೇಳಬಹುದು ಪ್ರತ್ಯುತ್ತರಕ್ಕಾಗಿ ಸ್ವಯಂಚಾಲಿತ ಉತ್ತರವನ್ನು ಬಿಡುವ ಬದಲು ಮೇಲ್ಗೆ ಉತ್ತರಿಸುವಾಗ ವಿಷಯದ ಸಾಲನ್ನು ಬಳಸಿ ಈಗ ನೀವು ಎಲ್ಲಾ ಹೆಚ್ಚುವರಿ ರೀಸ್ ಅನ್ನು ತೆಗೆದುಹಾಕಿದಾಗ ಮತ್ತು ನಂತರ ನಿಮ್ಮ ಇಮೇಲ್ನ ಪ್ರಮುಖ ವಿಷಯವನ್ನು ಸೇರಿಸಿದಾಗ ಅದು ಅದನ್ನು ಓದುತ್ತಿರುವ ವ್ಯಕ್ತಿಗೆ ಮತ್ತೆ ಸಾಕಷ್ಟು ಆರಾಮ ನೀಡುತ್ತದೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ ಉದ್ಯೋಗಿ ಉದಾಹರಣೆಯನ್ನು ನೋಡಿ ಮತ್ತು ಇದು ತುರ್ತು ಸಾಲವಾಗಿದ್ದು ಅವರಿಗೆ ಸ್ವಲ್ಪ ಮೊತ್ತದ ಅಗತ್ಯವಿತ್ತು ಮತ್ತು ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿಯಾಗಿದ್ದು ಅವರು ಆಸ್ಪತ್ರೆಗೆ ದಾಖಲಾದ ತಮ್ಮ ಮಗನ ಚಿಕಿತ್ಸೆಗಾಗಿ ಹಣವನ್ನು ಬಯಸಿದ್ದರು ಈಗ ಅವರು ಮೊತ್ತವನ್ನು ಪಡೆಯುತ್ತಾರೆಯೇ ಅಥವಾ ಇಲ್ಲವೇ ಎಂದು ಅವರು ಬಹಳ ಚಿಂತಿತರಾಗಿದ್ದರು ಮೇಲನ್ನು ತೆರೆಯುವ ವಿಷಯದ ಸಾಲಿನೊಂದಿಗೆ ಉತ್ತರಿಸುತ್ತಾರೆ ಅಂದರೆ ಮಂಜೂರು ಮಾಡಲಾದ ಉತ್ತರದ ಮೊತ್ತವು ಉದ್ಯೋಗಿಗೆ ದೊಡ್ಡ ಪರಿಹಾರವಾಗಿದೆ ಮಂಜೂರಾದ ಮೊತ್ತವನ್ನು ನೋಡುವ ಮೂಲಕವೂ ಆತನಿಗೆ ಒತ್ತಡದಿಂದ ಮುಕ್ತಿ ದೊರೆತಂತೆ ಭಾಸವಾಗುತ್ತದೆ ನಂತರ ಆತ ತೆರೆಯುತ್ತಾನೆ ಮತ್ತು ಎಷ್ಟು ಮೊತ್ತವನ್ನು ಮಂಜೂರು ಮಾಡಲಾಗಿದೆ ಎಂಬುದನ್ನು ಓದುತ್ತಾನೆ ಅದನ್ನು ಹೇಗೆ ಮಾಡಲಾಗುತ್ತಿದೆ ಅವನು ಹೇಗೆ ಮರುಪಾವತಿ ಮಾಡಬೇಕು ಮತ್ತು ಅದೆಲ್ಲವನ್ನೂ ಅಂತೆಯೇ ವಿಷಯವನ್ನು ಬದಲಾಯಿಸದೆ ಹಳೆಯ ಮೇಲ್ ಅನ್ನು ಬಳಸಬೇಡಿ ಇದು ಸೋಮಾರಿತನವನ್ನು ಸೂಚಿಸುತ್ತದೆ ಇದುಯಾವುದೇ ವಿಷಯವಿಲ್ಲದೆ ಮೇಲ್ ಕಳುಹಿಸುವುದಕ್ಕಿಂತ ಕೆಟ್ಟದಾಗಿದೆ ಮತ್ತೊಂದು ಉದಾಹರಣೆಯನ್ನು ನೋಡಿ ಕಳುಹಿಸುವವರು ಅಭಿವೃದ್ಧಿಪಡಿಸಿದ ಹೊಸ ಪಿಜಿ ಕೋರ್ಸ್ ಅನ್ನು ಫಾರ್ವರ್ಡ್ ಮಾಡುವಂತೆ ವಿನಂತಿಯೊಂದಿಗೆ ಮೇಲ್ ಅನ್ನು ಕಳುಹಿಸಲಾಗುತ್ತದೆ ಆದರೆ ವಿಷಯವು ವಿತರಣಾ ಯಂತ್ರವಾಗಿದೆ ಅನೌಪಚಾರಿಕವಾಗಿ ನಾನು ಇಲಾಖೆಗೆ ವಿತರಣಾ ಯಂತ್ರವನ್ನು ಖರೀದಿಸುವಲ್ಲಿ ತೊಡಗಿಸಿಕೊಂಡಿದ್ದೆ ಮತ್ತು ನಾನು ಇದಕ್ಕೆ ಸಂಬಂಧಿಸಿದ ಸಮಿತಿಯಲ್ಲಿಯೂ ಇದ್ದೆ ಆದರೆ ನನ್ನ ವಿಳಾಸವನ್ನು ತೆಗೆದುಕೊಳ್ಳುವ ವ್ಯಕ್ತಿಯು ಇದನ್ನು ಅದಕ್ಕೆ ಪ್ರತ್ಯುತ್ತರವಾಗಿ ಬಳಸಿದರು ಇದು ತುಂಬಾ ಸೂಕ್ತವಲ್ಲ ವಿಷಯದ ಸಾಲು ಏನಾಗಿರಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಮತ್ತು ನಂತರ ಸೂಕ್ತವಲ್ಲದದ್ದನ್ನು ತೆಗೆದುಹಾಕುವುದು ನಿಮ್ಮ ಉತ್ತರವನ್ನು ನಿಜವಾಗಿಯೂ ಗೌರವಿಸುವಂತೆ ಮಾಡುತ್ತದೆ ಮುಂದಿನ ಇಮೇಲ್ ಶಿಷ್ಟಾಚಾರವೆಂದರೆ ಉದ್ಯೋಗದಾತನು ಫುಲ್ ಕ್ಯಾಪ್ಗಳನ್ನು ಬಳಸಿದ ಉದಾಹರಣೆಯನ್ನು ನಾನು ಮೊದಲು ನೀಡಿದಂತೆ ನೀವು ಪೂರ್ಣ ದೊಡ್ಡ ಅಕ್ಷರಗಳಲ್ಲಿ ಟೈಪ್ ಮಾಡುವುದನ್ನು ತಪ್ಪಿಸಬೇಕು ಯಾರೂ ಅದನ್ನು ಗಂಭೀರವೆಂದು ಪರಿಗಣಿಸಲಿಲ್ಲ ಈಗ ಜನರು ಮೇಲ್ನ ಮುಖ್ಯಭಾಗದಲ್ಲಿಯೂ ಸಹ ಪೂರ್ಣ ಕ್ಯಾಪ್ಗಳನ್ನು ಬಳಸುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಅದು ಬಹಳ ಮುಖ್ಯವಲ್ಲದಿದ್ದರೆ ನೀವು ತಪ್ಪಿಸಬೇಕು ಮತ್ತು ಆ ಸಂದರ್ಭದಲ್ಲಿ ಅದು ಒಂದು ಪದ ಅಥವಾ ಪದಗುಚ್ಛ ಅಥವಾ ವಾಕ್ಯವಾಗಿರಬಹುದು ದೊಡ್ಡಕ್ಷರಗಳ ಈ ಅನಗತ್ಯ ಬಳಕೆಯನ್ನು ನೀವು ಏಕೆ ತಪ್ಪಿಸಬೇಕು ದೊಡ್ಡ ಅಕ್ಷರಗಳು ಹೆಚ್ಚಿನ ಒತ್ತು ನೀಡುತ್ತವೆ ಇದಲ್ಲದೆ ಪೂರ್ಣ ದೊಡ್ಡ ಅಕ್ಷರಗಳನ್ನು ಹೊಂದಿರುವ ದೀರ್ಘ ವಾಕ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ ಮತ್ತು ಸಂದೇಶವನ್ನು ಸೆರೆಹಿಡಿಯಲು ಕಣ್ಣುಗಳು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ ಈಗ ನಾನು ಓದಲು ಪ್ರಯತ್ನಿಸುತ್ತಿರುವಾಗಲೂ ಸಹ ಹಿಂದಿನ ವಾಕ್ಯವನ್ನು ಓದುವ ಮೂಲಕ ನೀವು ವ್ಯತ್ಯಾಸವನ್ನು ನೋಡಬಹುದು ಒಂದೇ ಬಾರಿಗೆ ದೊಡ್ಡ ಅಕ್ಷರಗಳನ್ನು ಓದುವುದು ನನಗೆ ತುಂಬಾ ಕಷ್ಟ ಆದರೆ ಅವುಗಳನ್ನು ಸಣ್ಣ ಅಕ್ಷರಗಳೊಂದಿಗೆ ಬೆರೆಸಿದರೆ ಮತ್ತು ದೊಡ್ಡ ಅಕ್ಷರಗಳನ್ನು ವಾಕ್ಯದ ಆರಂಭದಲ್ಲಿ ಅಥವಾ ಸರಿಯಾದ ನಾಮಪದಗಳಿಗೆ ಅಥವಾ ಹೆಸರುಗಳಿಗೆ ಅಥವಾ ದೊಡ್ಡ ಅಕ್ಷರಗಳಿಂದ ಪ್ರಾರಂಭವಾಗುವ ಕೆಲವು ಪದಗಳಿಗೆ ಅಥವಾ ಕೆಲವು ಪದಗಳನ್ನು ಸಂಯೋಜಿಸಲು ಮತ್ತು ಅದನ್ನು ಸಂಕ್ಷಿಪ್ತ ರೂಪಿಸಲು ಬಳಸುವ ಕೆಲವು ಸಂಕ್ಷೇಪಣಗಳಿಗೆ ಮಾತ್ರ ಬಳಸಲಾಗುತ್ತದೆ ಇಲ್ಲದಿದ್ದರೆ ಅದು ನಿಮ್ಮ ಮೇಲ್ಗೆ ಒಂದು ರೀತಿಯ ಒತ್ತು ಮತ್ತು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಎಂದು ಭಾವಿಸಿ ನೀವು ಬಳಸಬೇಕಾಗಿಲ್ಲ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಂದಿನ ಇಮೇಲ್ ಶಿಷ್ಟಾಚಾರವು ಯಾದೃಚ್ಛಿಕ ಸಿ ಸಿ ಐ ಎನ್ ಜಿ ಬಳಸದಿರುವುದು ಈ ಸಿ ಸಿ ಎಂದರೆ ವಾಸ್ತವವಾಗಿ ಆ ದಿನಗಳಲ್ಲಿ ಬೆರಳಚ್ಚು ಯಂತ್ರದಲ್ಲಿ ಅವರು ಕಾರ್ಬನ್ ನಕಲನ್ನು ಇಟ್ಟುಕೊಂಡು ಆ ಮೂಲ ನಕಲನ್ನು ಆ ವ್ಯಕ್ತಿಗೆ ಕಳುಹಿಸುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಸಿ ಸಿ ವಾಸ್ತವವಾಗಿ ನಿಮಗೆ ಮೂಲ ಮೇಲ್ ಅನ್ನು ಕಳುಹಿಸುತ್ತಿದೆ ಆದರೆ ಸಿ ಸಿ ಕಾಲಮ್ನಲ್ಲಿ ನೀವು ಮುಖ್ಯ ವ್ಯಕ್ತಿಯಲ್ಲ ಎಂದು ಸೂಚಿಸುತ್ತೀರಿ ಆದರೆ ಯಾದೃಚ್ಛಿಕ ಸಿ ಸಿ ಮಾಡಬೇಡಿ ಎಲ್ಲರಿಗೂ ಉತ್ತರಿಸಬೇಕೇ ಎಂದು ನೀವು ನಿರ್ಧರಿಸಬೇಕು ಮತ್ತು ನೀವು ಎಲ್ಲರಿಗೂ ಪ್ರತಿಗಳನ್ನು ಕಳುಹಿಸಬೇಕು ಇದು ನೀವು ತೆಗೆದುಕೊಳ್ಳಬೇಕಾದ ಬಹಳ ನಿರ್ಣಾಯಕ ನಿರ್ಧಾರವಾಗಿದೆ ಸಂದೇಶವು ಒಬ್ಬರೇ ಸ್ವೀಕರಿಸುವವರ ಗಮನವನ್ನು ಸೆಳೆದಾಗ ಅನೇಕರಿಗೆ ನಕಲು ಮಾಡಬೇಡಿ ಅಥವಾ ಎಲ್ಲರಿಗೂ ಉತ್ತರಿಸಬೇಡಿ ನಾನು ನಿಮಗೆ ಒಂದು ಇಮೇಲ್ ತೋರಿಸಿದೆ ಅಲ್ಲಿ ಆ ವ್ಯಕ್ತಿಯು ಇಂಟರ್ನ್ಶಿಪ್ ಬಯಸಿದ್ದರು ಆದರೆ ಐ ಐ ಟಿ ಕಾನ್ಪುರದಲ್ಲಿ ಲಭ್ಯವಿರುವ ಬಹುತೇಕ ಎಲ್ಲಾ ಇಮೇಲ್ ಐ ಡಿ ಗಳಿಗೆ ಸಿ ಸಿ ಮಾಡಿದ್ದಾರೆ ಸಂದೇಶವು ಒಬ್ಬರೇ ಸ್ವೀಕರಿಸುವವರ ಗಮನವನ್ನು ಸೆಳೆಯುವಾಗ ಅನೇಕರಿಗೆ ನಕಲು ಮಾಡಬೇಡಿ ಅಥವಾ ಎಲ್ಲರಿಗೂ ಉತ್ತರಿಸಬೇಡಿ ನೀವು ಹಾಗೆ ಮಾಡಿದರೆ ಆ ಏಕೈಕ ಸ್ವೀಕರಿಸುವವರು ಅದನ್ನು ಗಮನಿಸಲು ವಿಫಲರಾಗುತ್ತಾರೆ ಮತ್ತು ನಿಮಗೆ ಉತ್ತರ ಸಿಗುವುದಿಲ್ಲ ಇದು ಸ್ಪ್ಯಾಮ್ ಇದು ಕೇವಲ ವ್ಯರ್ಥವಾಗಿದೆ ಕಳುಹಿಸುವವರು ಅಪೇಕ್ಷಿಸದ ಸ್ವೀಕರಿಸುವವರ ಸಮಯವನ್ನು ಲಘುವಾಗಿ ತೆಗೆದುಕೊಳ್ಳುತ್ತಿರುವುದರಿಂದ ಇದನ್ನು ಕೆಟ್ಟ ನಡವಳಿಕೆ ಎಂದು ಪರಿಗಣಿಸಲಾಗುತ್ತದೆ ಜನರು ಎಲ್ಲರಿಗೂ ಉತ್ತರಿಸುವುದು ಅಭ್ಯಾಸವಾಗಿದೆ ಮತ್ತು ನಂತರ ಅವರು ಅರಿತುಕೊಳ್ಳುತ್ತಾರೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು ತಿಳಿಯದೆ ಅಜಾಗರೂಕತೆಯಿಂದ ಅನೇಕರಿಗೆ ನಕಲು ಮಾಡುವುದು ಒಂದು ಅಭ್ಯಾಸವಾಗಿದೆ ಅಲ್ಲಿ ನೀವು ಒಂದು ಟಿಕ್ ಅನ್ನು ಹಾಕುತ್ತೀರಿ ಅದು ಈ ಎಲ್ಲಾ ಜನರಿಗೆ ಹೋಗಬೇಕೇ ಅಥವಾ ಅದು ಕೇವಲ ಒಬ್ಬ ವ್ಯಕ್ತಿಗೆ ಹೋಗಬೇಕೇ ಎಂದು ನೀವು ಕೇಳುತ್ತೀರಿ ಅನ್ನು ತಪ್ಪಿಸಿ ಇದು ಅಂತರ್ಜಾಲದಲ್ಲಿ ಇಮೇಲ್ ಶಿಷ್ಟಾಚಾರವನ್ನು ಬಳಸುತ್ತಿರುವ ವ್ಯಕ್ತಿಯಾಗಿ ನಿಮ್ಮ ಬಗ್ಗೆ ಉತ್ತಮ ಪ್ರೊಫೈಲ್ ಅನ್ನು ನೀಡುತ್ತದೆ ಇಮೇಲ್ನಲ್ಲಿನ ಮತ್ತೊಂದು ಪ್ರವೃತ್ತಿಯೆಂದರೆ ಅವು ಎಲ್ಲಾ ರೀತಿಯ ಸಂಕ್ಷೇಪಣಗಳನ್ನು ಬಳಸುತ್ತವೆ ನೀವು ಸಂಕ್ಷೇಪಣಗಳನ್ನು ವಿವೇಚನಾಯುಕ್ತವಾಗಿ ಬಳಸಬೇಕು ಎಂದರೆ ನೀವು ಅದನ್ನು ನ್ಯಾಯಯುತವಾಗಿ ಬಳಸಬೇಕು ಯಾವುದು ಸೂಕ್ತ ಮತ್ತು ಎಲ್ಲರಿಗೂ ತಿಳಿದಿರುವುದನ್ನು ನೀವು ತಿಳಿದುಕೊಳ್ಳಬೇಕು ಮತ್ತು ಅನೇಕ ಜನರಿಗೆ ತಿಳಿದಿಲ್ಲದದ್ದನ್ನು ತಪ್ಪಿಸಬೇಕು ಸಾಮಾನ್ಯವಾಗಿ ತಿಳಿದಿರುವ ಮತ್ತು ಸಾರ್ವತ್ರಿಕವಾಗಿ ಗುರುತಿಸಬಹುದಾದ ಸಂಕ್ಷೇಪಣಗಳು ಅಥವಾ ಪ್ರಥಮಾಕ್ಷರಗಳನ್ನು ಬಳಸಿ ಕೆಲವು ಉದಾಹರಣೆಗಳನ್ನು ನೀವು ನೋಡಿದರೆ ಇದನ್ನು ಆದಷ್ಟು ಬೇಗ ಎಎಸ್ಎಪಿ ಎಂದೂ ಕರೆಯಲಾಗುತ್ತದೆ ಹಾಗೆಯೇ ಬಿ ಡಬ್ಲ್ಯೂ ಮತ್ತು ಸಿಯು ನಂತರ ಜನರು ನಿಮ್ಮ ಮಾಹಿತಿಗಾಗಿ ಸಿ ಯು ಎಲ್ 8 ಆರ್ ಅನ್ನು ನಂತರ ಎಫ್ವೈಐ ಎಂದು ಬರೆಯುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಡಬ್ಲ್ಯು ಗೆ ತುಂಬಾ ಧನ್ಯವಾದಗಳು ಈಗ ಕೆಲವರಿಗೆ ಇದು ತಿಳಿದಿಲ್ಲ ಆದರೆ ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತಿರುವುದು ಕನಿಷ್ಠ ಇವುಗಳು ಸಾಮಾನ್ಯವಾಗಿ ತಿಳಿದಿರುವ ಮತ್ತು ಸಾರ್ವತ್ರಿಕವಾಗಿ ಗುರುತಿಸಬಹುದಾದವು ಜನರು ಕನಿಷ್ಠ ಇದನ್ನು ಸುಲಭವಾಗಿ ಗುರುತಿಸಬಹುದು ಆದರೆ ಒಬ್ಬರ ಹುಚ್ಚಾಟಿಕೆ ಮತ್ತು ಕಲ್ಪನೆಗೆ ಅನುಗುಣವಾಗಿ ಸಂಕ್ಷೇಪಣಗಳನ್ನು ಆ ವ್ಯಕ್ತಿಯು ಇಷ್ಟಪಡುವ ರೀತಿಯಲ್ಲಿ ಮತ್ತು ಅದೂ ಸಹ ಅಸಮಂಜಸವಾದ ಕಾಗುಣಿತಗಳೊಂದಿಗೆ ಬಳಸುತ್ತೇನೆ ಈಗಾಗಲೇ ನೀವು ಸಂಕ್ಷಿಪ್ತ ಮತ್ತು ಕಾಗುಣಿತಗಳನ್ನು ಎಲ್ಲೋ ಬರೆದಿದ್ದೀರಿ ಈ ನಡುವೆ ನೀವು ಬೇರೆ ಸ್ಥಳದಲ್ಲಿ BETN ಅನ್ನು ಬರೆಯುತ್ತೀರಿ ನೀವು BN ಅನ್ನು ಬರೆಯುತ್ತೀರಿ ಆ ಅಸಮಂಜಸತೆ ಬಳಸುವ ಕಾಗುಣಿತದಲ್ಲಿನ ಅಸಮಂಜಸತೆಯು ಸ್ವೀಕರಿಸುವವರಿಗೆ ದೊಡ್ಡ ಗೊಂದಲವನ್ನು ಉಂಟುಮಾಡಬಹುದು ಒಂದು ರೀತಿಯ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪ್ರಚೋದಿಸಬಹುದು ನೀವು ಸಂಕ್ಷೇಪಣಗಳ ಬಳಕೆಗೆ ಗಮನ ನೀಡಿದರೆ ಅದನ್ನು ಸುಲಭವಾಗಿ ತಪ್ಪಿಸಬಹುದು ಈಗ ಇಂಗ್ಲಿಷ್ ಮತ್ತು ಭಾಷೆ ಮತ್ತು ಸಾಹಿತ್ಯದ ಶಿಕ್ಷಕನಾಗಿ ನಾನು ಹೇಳುವ ಇತರ ಇಮೇಲ್ ಶಿಷ್ಟಾಚಾರವು ಬಹಳ ಮುಖ್ಯವಾದ ಇಮೇಲ್ ಶಿಷ್ಟಾಚಾರವಾಗಿದೆ ಮತ್ತು ನಿಮ್ಮ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನೀವು ಸಾಕಷ್ಟು ಗಮನ ಹರಿಸಬೇಕು ನೀವು ಕಾಗುಣಿತ ವ್ಯಾಕರಣದ ತಪ್ಪುಗಳು ಮತ್ತು ಮುದ್ರಣ ದೋಷಗಳನ್ನು ತಪ್ಪಿಸಬೇಕು ಮುದ್ರಣ ದೋಷಗಳು ಎಂದರೆ ನೀವು ಟೈಪ್ ಮಾಡುವಾಗ ಬರುವ ದೋಷಗಳು ಅವಸರದಲ್ಲಿ ಅವುಗಳನ್ನು ಪರಿಶೀಲಿಸಲು ನಿಮಗೆ ಸಮಯವಿರುವುದಿಲ್ಲ ನೀವು ಅದನ್ನು ಹಾಗೆಯೇ ಕಳುಹಿಸುತ್ತೀರಿ ಮತ್ತು ಜನರು ಅರ್ಥಮಾಡಿಕೊಳ್ಳುತ್ತಾರೆ ಎಂದು ಭಾವಿಸುತ್ತೀರಿ ಈಗ ಇಂದು ಎಲ್ಲಾ ಇಮೇಲ್ಗಳು ಕಾಗುಣಿತ ಪರೀಕ್ಷಕಗಳು ವ್ಯಾಕರಣ ಪರೀಕ್ಷಕಗಳು ಮತ್ತು ನೀವು ಟೈಪ್ ಮಾಡುವಾಗ ತಪ್ಪು ಕಂಡುಹಿಡಿಯುತ್ತವೆ ಅದನ್ನು ಮಾಡದಿದ್ದರೆ ನೀವು ಅದನ್ನು ಪದ ಅಥವಾ ಇತರ ಡಾಕ್ಯುಮೆಂಟ್ಗೆ ಕೊಂಡೊಯ್ಯಬಹುದು ಮತ್ತು ನೀವು ಅದನ್ನು ಹಾಕಿ ಮತ್ತು ನೋಡಬಹುದು ಕಾಗುಣಿತದ ತಪ್ಪನ್ನು ಸಾಮಾನ್ಯವಾಗಿ ಕೆಂಪು ಬಣ್ಣದಿಂದ ಒತ್ತಿಹೇಳಲಾಗುತ್ತದೆ ಮತ್ತು ವ್ಯಾಕರಣದ ತಪ್ಪುಗಳನ್ನು ಹಸಿರು ಬಣ್ಣದಿಂದ ಒತ್ತಿಹೇಳಲಾಗುತ್ತದೆ ಅಥವಾ ಕೆಲವು ತಂತ್ರಾಂಶಗಳಲ್ಲಿ ಅದು ಯಾವುದೇ ಬಣ್ಣದ್ದಾದರೂ ನೀಲಿ ಬಣ್ಣದ್ದಾಗಿರಬಹುದು ಇದು ತಪ್ಪು ಎಂದು ನಿಮಗೆ ತೋರಿಸುತ್ತದೆ ಮತ್ತು ರೈಟ್ ಕ್ಲಿಕ್ಕಿನ ಮೂಲಕವೂ ನೀವು ತಪ್ಪಾದ ಕಾಗುಣಿತವನ್ನು ಸರಿಯಾದದಕ್ಕೆ ಸುಲಭವಾಗಿ ಬದಲಾಯಿಸಬಹುದು ನೀವೇಕೆ ಹಾಗೆ ಮಾಡುತ್ತಿಲ್ಲ ನೀವು ಶಬ್ದಕೋಶಕ್ಕೆ ಹೋಗಬೇಕಾಗಿಲ್ಲ ಕಾಗುಣಿತ ಪರೀಕ್ಷಕವನ್ನು ಬಳಸಿ ನೀವು ಆ ಒಂದು ನಿಮಿಷವನ್ನು ಮಾತ್ರ ಹೆಚ್ಚು ಖರ್ಚು ಮಾಡಿದರೆ ನೀವು ಹೆಚ್ಚು ಸಮಯವನ್ನು ಉಳಿಸುತ್ತೀರಿ ನೀವು ತಪ್ಪು ಸಂವಹನವನ್ನು ತಪ್ಪಿಸುತ್ತೀರಿ ಮತ್ತು ಆ ಅಂಡರ್ಲೈನ್ ಮಾಡಿದ ಪದಗಳಿಗೆ ಗಮನ ಕೊಡುತ್ತೀರಿ ಕಂಪ್ಯೂಟರ್ ಅಂಡರ್ಲೈನ್ ಮಾಡುವಾಗ ಮತ್ತು ಏನಾದರೂ ತಪ್ಪಾಗಿದೆ ಎಂದು ಹೇಳುವಾಗ ಅವುಗಳನ್ನು ನಿರ್ಲಕ್ಷಿಸಬೇಡಿ ನೀವು ಸ್ವೀಕರಿಸುವವರ ಸಮಯವನ್ನು ಉಳಿಸುವುದಲ್ಲದೆ ನಿಮ್ಮ ಸಂದೇಶವನ್ನು ಪರಿಣಾಮಕಾರಿಯಾಗಿ ಸಂವಹನ ಮಾಡಲಾಗಿದೆಯೆ ಮತ್ತು ಸ್ವೀಕರಿಸುವವರು ನಿಮ್ಮ ಸಂವಹನದ ನಿಖರವಾದ ಅರ್ಥವನ್ನು ಪಡೆದುಕೊಂಡಿದ್ದಾರೆಯೆ ಎಂದು ಖಚಿತಪಡಿಸಿಕೊಳ್ಳಿ ಇದಲ್ಲದೆ ಕೆಟ್ಟ ಕಾಗುಣಿತ ಮತ್ತು ಆಗಾಗ್ಗೆ ಮುದ್ರಣ ದೋಷಗಳು ಅನಕ್ಷರತೆ ಮತ್ತು ವೃತ್ತಿಪರತೆಯ ಕೊರತೆಯನ್ನು ಪ್ರತಿಬಿಂಬಿಸುತ್ತವೆ ಆದರೆ ಈ ನೆಟಿಕ್ವೆಟ್ ಮಾನದಂಡಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ ಮತ್ತು ಸಹಜವಾಗಿ ನೀವು ಇಮೇಲ್ ಸಂವಹನವನ್ನು ಬಳಸುವಲ್ಲಿ ವೃತ್ತಿಪರರಲ್ಲ ಎಂಬುದನ್ನು ಸಹ ಇದು ಸೂಚಿಸುತ್ತದೆ ಮುಂದಿನ ವಿಷಯ ವಿರಾಮ ಚಿಹ್ನೆ ಜನರು ಇಮೇಲ್ ಬರೆಯುವಾಗ ಅದು ತಪ್ಪು ಎಂದು ಭಾವಿಸುತ್ತಾರೆ ಇಮೇಲ್ಗಳನ್ನು ಕಳುಹಿಸುವಾಗ ವಿರಾಮ ಚಿಹ್ನೆಗಳ ಅಗತ್ಯವಿಲ್ಲ ಎಂಬ ತಪ್ಪು ಕಲ್ಪನೆ ಇದೆ ನೀವು ಏನು ಮಾಡಿದರೂ ನೀವು ಅನುಸರಿಸುವ ಯಾವುದೇ ಮಾನದಂಡಗಳ ರಚನೆಯನ್ನು ಸಹ ಇಲ್ಲಿ ಅನುಸರಿಸಬೇಕು ಇದಲ್ಲದೆ ಸ್ಪಷ್ಟ ಸಂವಹನ ವಿರಾಮ ಚಿಹ್ನೆಗಳಿಗೆ ವಿರಾಮ ಚಿಹ್ನೆಗಳ ನಂತರ ದೊಡ್ಡಕ್ಷರದ ಸ್ಥಳಗಳು ಬಹಳ ಅವಶ್ಯಕವಾಗಿವೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಮತ್ತೊಮ್ಮೆ ತೋರಿಸಲಿದ್ದೇನೆ ಕಳುಹಿಸುವವರು ವಿರಾಮಚಿಹ್ನೆ ಅಥವಾ ದೊಡ್ಡಕ್ಷರಗಳ ಬಗ್ಗೆ ಮತ್ತು ನಂತರ ವೈಯಕ್ತಿಕ ಸಂಕ್ಷೇಪಣಗಳ ಬಗ್ಗೆ ಯಾವುದೇ ಗೌರವವನ್ನು ಹೊಂದಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ ಇದು ಮೇಲ್ನ ಓದುವಿಕೆ ಮತ್ತು ಪರಿಣಾಮಕಾರಿತ್ವದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಈ ಮೇಲ್ ಅನ್ನು ನೋಡೋಣ ಆದರೆ ಅಲ್ಲಿ ಯಾವುದೇ ಅಲ್ಪವಿರಾಮವಿಲ್ಲ ಪೂರ್ಣವಿರಾಮವಿಲ್ಲ ಎಂದು ನೀವು ನೋಡುತ್ತೀರಿ ಮತ್ತು ನಂತರ ವಾಕ್ಯವನ್ನು ಯಾವಾಗ ಪ್ರಾರಂಭಿಸಲಾಗುತ್ತದೆ ಮತ್ತು ಅದು ಎಲ್ಲಿ ಕೊನೆಗೊಳ್ಳುತ್ತದೆ ಎಂದು ನಿಮಗೆ ತಿಳಿದಿಲ್ಲ ವಾಕ್ಯವು ಪ್ರಾರಂಭವಾಗುತ್ತಿದೆ ಎಂದು ಸೂಚಿಸಲು ಯಾವುದೇ ದೊಡ್ಡ ಅಕ್ಷರವಿಲ್ಲ ವಾಕ್ಯವು ಕೊನೆಗೊಳ್ಳುತ್ತಿದೆ ಎಂದು ಸೂಚಿಸಲು ಪೂರ್ಣವಿರಾಮವಿಲ್ಲ ಉದಾಹರಣೆಗೆ ಬಿ ಅಥವಾ ಅಗರವಾಲ್ ನಂತಹ ಹೆಸರುಗಳನ್ನು ನೋಡಿ ದೊಡ್ಡಕ್ಷರಗಳಾಗಿರಬೇಕಾದ ಹೆಸರುಗಳ ಮೊದಲಕ್ಷರಗಳನ್ನು ಮತ್ತು ಸರಸ್ವತಿ ದೇವಿ ಕಾಲೇಜಿನಂತಹ ಹೆಸರಿನನ್ನೂ ಸಹ ದೊಡ್ಡಕ್ಷರಗಳನ್ನಾಗಿ ಮಾಡಬೇಕು ನೀವು B T C O Z ಅನ್ನು ಬಳಸಿದ ಸಂಕ್ಷೇಪಣಗಳನ್ನು ನೋಡಿದರೆ ಅದು ಆದರೆ ಅಥವಾ ನಡುವೆ ಅಥವಾ ಕಾರಣದ ನಡುವೆ ಇಲ್ಲ ನಾನು ಅರ್ಥಮಾಡಿಕೊಂಡಿದ್ದೇನೆ ಅದು ಕಾರಣ D ಗೆ W T ಅನ್ನು ಬಳಸಲಾಗುತ್ತದೆ ಏಕೆಂದರೆ ಅದು ತೂಕವೇ ಅಥವಾ ಯಾವುದೇ ದೋಷಕ್ಕೆ ಸಂಬಂಧಿಸಿದಂತೆ ನನಗೆ ತಿಳಿದಿಲ್ಲ a n y ಆದರೆ a n an i ಬರೆಯಲಾದ ದೋಷ ಪದ ಸ್ವತಃ ಕಾಗುಣಿತ ತಪ್ಪಿನೊಂದಿಗೆ ಬರೆಯಲಾಗುತ್ತದೆ ಈ ಇಮೇಲ್ನ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯು ಯಾವ ರೀತಿಯ ಅಭಿಪ್ರಾಯವನ್ನು ಹೊಂದಿರುತ್ತಾನೆ ವಿರಾಮ ಚಿಹ್ನೆಗಳಿಗೆ ಯಾವುದೇ ಗೌರವವಿಲ್ಲ ವಾಕ್ಯವು ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಅದು ಎಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನು ಹೇಳಲು ಯಾವುದೇ ಮಾರ್ಗವಿಲ್ಲ ಇದು ಖಂಡಿತವಾಗಿಯೂ ಎರಡೂ ವ್ಯಕ್ತಿಗಳಿಗೆ ಕಿರಿಕಿರಿಯನ್ನುಂಟು ಮಾಡುತ್ತದೆ ಮತ್ತು ವ್ಯಕ್ತಿಯು ಏನನ್ನು ತಿಳಿಸಲು ಬಯಸುತ್ತಾನೆ ಎಂಬುದರ ಬಗ್ಗೆ ಕಾಳಜಿ ವಹಿಸುತ್ತಿದ್ದರೂ ಸಹ ಈ ಇಮೇಲ್ನ ನಿಜವಾದ ಸಂದೇಶವನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಕಷ್ಟ ಈಗ ಕೊನೆಯಲ್ಲಿ ನಿಮ್ಮಲ್ಲಿ ಹೆಚ್ಚಿನವರು ನಿಮ್ಮ ಕಂಪ್ಯೂಟರ್ನಲ್ಲಿ ತೋರಿಸಲಾದ ಸಮಯವನ್ನು ನಿರ್ಲಕ್ಷಿಸುತ್ತೀರಿ ಕೆಲವೊಮ್ಮೆ ಅದನ್ನು ಸ್ಥಳೀಯ ಸಮಯದೊಂದಿಗೆ ಸಿಂಕ್ರೊನೈಸ್ ಮಾಡಲಾಗುತ್ತದೆ ಕೆಲವೊಮ್ಮೆ ಇದನ್ನು ಬೇರೆ ಸಮಯದೊಂದಿಗೆ ಸಿಂಕ್ರೊನೈಸ್ ಮಾಡಲಾಗುತ್ತದೆ ಅದನ್ನು ನೀವು ಗಮನಿಸುವುದಿಲ್ಲ ನಿಮ್ಮ ಸಿಸ್ಟಮ್ ಗಡಿಯಾರವನ್ನು ಸರಿಯಾಗಿ ಹೊಂದಿಸಿ ಮತ್ತು ಅದು ಎ ಅಥವಾ ಪಿ ಆಗಿದೆಯೇ ಎಂದು ನಿರ್ಧರಿಸಿ ಈಗ ಭವಿಷ್ಯದ ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸುವಾಗ ಅಥವಾ ಸಭೆಗೆ ಕರೆ ಮಾಡುವಾಗ ನೀವು ನಿಮ್ಮ ಓದುಗರನ್ನು ವಿಪರೀತವಾಗಿ ಗೊಂದಲಗೊಳಿಸುತ್ತೀರಿ ಆದರೆ ನಿಮ್ಮ ಮೇಲ್ ಹಿಂದೆ ಕಳೆದುಹೋದ ಸಮಯವನ್ನು ಸೂಚಿಸುತ್ತದೆ ನಾವು ನಾಳೆ ಭೇಟಿಯಾಗೋಣ ಮತ್ತು ಇಂದು ಒಂಬತ್ತನೇ ದಿನ ಎಂದು ಹೇಳೋಣ ಮತ್ತು ನಂತರ ನಾವು ನಾಳೆ ಭೇಟಿಯಾಗೋಣ ಎಂದು ನೀವು ಇಮೇಲ್ ಕಳುಹಿಸುತ್ತಿದ್ದೀರಿ ಎಂದು ಹೇಳೋಣ ಈಗ ನಿಮ್ಮ ಮೇಲ್ ಸಮಯವು ಅದನ್ನು ಏಳನೇ ದಿನದಂದು ಕಳುಹಿಸಲಾಗಿದೆ ಮತ್ತು ನಾಳೆ ಎಂದರೆ ವಾಸ್ತವವಾಗಿ ಎಂಟನೇ ಮತ್ತು ನೀವು ಒಂಬತ್ತನೇ ದಿನದಂದು ಅವರು ನಿಮ್ಮನ್ನು ಹತ್ತನೇ ದಿನದಂದು ಭೇಟಿಯಾಗುತ್ತಾರೆ ಎಂದು ಭಾವಿಸಿ ಕಳುಹಿಸುತ್ತಿದ್ದೀರಿ ಎಂದು ಸೂಚಿಸುತ್ತದೆ ಅವರು ನಿಮ್ಮ ಮೇಲ್ ಅನ್ನು ಒಂದು ಅಥವಾ ಎರಡು ದಿನಗಳ ತಡವಾಗಿ ಸ್ವೀಕರಿಸಿದರು ಮತ್ತು ಸಭೆ ಈಗಾಗಲೇ ಮುಗಿದಿದೆ ಅಸಮರ್ಥ ಸಂವಹನಕಾರರಾಗಿದ್ದರೆ ಜನರು ಊಹಿಸುತ್ತಾರೆ ಮತ್ತು ನಂತರ ಅವರು ಸಭೆಗೆ ಹಾಜರಾಗುವುದಿಲ್ಲ ಅವರು ಉತ್ತಮ ಸಂವಹನಕಾರರಾಗಿದ್ದರೆ ಅವರು ಸ್ಪಷ್ಟೀಕರಣಗಳನ್ನು ಪಡೆಯುತ್ತಾರೆ ಅವರು ನಿಮಗೆ ಇಮೇಲ್ ಮಾಡುತ್ತಾರೆ ಅವರು ನಿಮಗೆ ಫೋನ್ನಲ್ಲಿ ಕರೆ ಮಾಡುತ್ತಾರೆ ಅವರು ನಿಮಗೆ ಸಂದೇಶ ಕಳುಹಿಸುತ್ತಾರೆ ಉತ್ತಮ ಸಂವಹನಕ್ಕೆ ಸಾಕಷ್ಟು ಸಮನ್ವಯದ ಅಗತ್ಯವಿರುತ್ತದೆ ಮುಂದಿನ ವಾರದಲ್ಲಿ ನಾನು ನಿಮ್ಮೊಂದಿಗೆ ಉತ್ತಮ ಮತ್ತು ಪರಿಣಾಮಕಾರಿ ಸಂವಹನಕಾರನಾಗುವ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತೇನೆ ನೀವು ಕಂಪನಿ ಅಥವಾ ಸಂಸ್ಥೆ ಅಥವಾ ನೀವು ಪ್ರತಿನಿಧಿಸುವ ಜನರಿಗೆ ಉಂಟುಮಾಡುವ ದೊಡ್ಡ ತಪ್ಪುಗಳನ್ನು ಕಡಿಮೆ ಮಾಡಿ ಕೊನೆಯಲ್ಲಿ ನೆಟಿಕ್ವೆಟ್ ಮಾನದಂಡಗಳನ್ನು ಅನುಸರಿಸಿದರೆ ಉನ್ನತ ಮಟ್ಟದ ವೃತ್ತಿಪರತೆ ಮತ್ತು ಇಷ್ಟವನ್ನು ಸೃಷ್ಟಿಸಬಹುದು ಜನರು ನಿಮ್ಮನ್ನು ಮಾನದಂಡಗಳನ್ನು ಅನುಸರಿಸುವಲ್ಲಿ ಉತ್ತಮ ವ್ಯಕ್ತಿಯಾಗಿ ಮಾತ್ರ ನೋಡುವುದಿಲ್ಲ ಆದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಪ್ರಶಂಸಿಸುತ್ತಾರೆ ಮತ್ತು ಅಂತರ್ಜಾಲ ಆಧಾರಿತ ಸಂವಹನದಲ್ಲಿ ಅನುಕೂಲಕರ ಪ್ರತಿಕ್ರಿಯೆಗಳನ್ನು ಪಡೆಯುತ್ತಾರೆ ಅದು ಪರಿಣಾಮಕಾರಿ ಸಂವಹನದ ಒಂದು ಲಕ್ಷಣವಾಗಿದೆ ಈಗ ಉತ್ತಮ ಆಕರ್ಷಕ ಪರಿಣಾಮಕಾರಿ ಮತ್ತು ಆಸಕ್ತಿದಾಯಕ ಇಮೇಲ್ಗಳನ್ನು ಕಳುಹಿಸುವ ಖ್ಯಾತಿಯನ್ನು ಬೆಳೆಸಿಕೊಳ್ಳಿ ನಿಮ್ಮ ಮೇಲ್ಗಳನ್ನು ಓದಬೇಕು ನಿಮ್ಮ ಮೇಲ್ಗಳಿಗೆ ಪ್ರತಿಕ್ರಿಯಿಸಬೇಕು ನಿಮ್ಮ ಮೇಲ್ಗಳು ನೇರವಾಗಿ ಕಸದ ಬುಟ್ಟಿಗೆ ಹೋಗಬಾರದು ನಿಮ್ಮ ಮೇಲ್ಗಳನ್ನು ನಂತರ ಓದಲು ಅಥವಾ ಓದದಿರುವುದಕ್ಕಾಗಿ ಫಿಲ್ಟರ್ ಮಾಡಬಾರದು ಜನರು ನಿಮ್ಮ ಮೇಲ್ ಅನ್ನು ನೋಡಿದಾಗಲೆಲ್ಲಾ ನೀವು ಆದ್ಯತೆಯನ್ನು ಬಳಸುತ್ತೀರೋ ಇಲ್ಲವೋ ಈ ವ್ಯಕ್ತಿಯು ಇಮೇಲ್ ಅನ್ನು ಮುಖ್ಯವಾದ ವಿಷಯವಿದ್ದಾಗ ಮಾತ್ರ ಕಳುಹಿಸುತ್ತಾನೆ ಮತ್ತು ಅಗತ್ಯವಿದ್ದಾಗ ಮಾತ್ರ ಕಳುಹಿಸುತ್ತಾನೆ ಎಂಬ ಅಭಿಪ್ರಾಯವನ್ನು ಅವರು ಪಡೆಯಬೇಕು ಈ ವ್ಯಕ್ತಿಯು ಎಂದಿಗೂ ಸ್ಪ್ಯಾಮ್ ಅನ್ನು ಕಳುಹಿಸುವುದಿಲ್ಲ ಬಹಳ ಸಂವೇದನಾಶೀಲ ವ್ಯಕ್ತಿಯಾಗಿದ್ದು ಎಲ್ಲಾ ನೆಟ್ಕ್ವೆಟ್ ಮಾನದಂಡಗಳನ್ನು ತಿಳಿದಿದ್ದಾನೆ ಆಶಾದಾಯಕವಾಗಿ ಈ ಉಪನ್ಯಾಸವು ನಿಮಗೆ ಅದನ್ನು ಮಾಡಲು ಸಹಾಯ ಮಾಡುತ್ತದೆ ಮತ್ತು ಇದನ್ನು ಒಂದು ರೀತಿಯ ತಂತ್ರಜ್ಞಾನ ಮತ್ತು ಸಂವಹನದ ಬಗ್ಗೆ ಇಡೀ ವಾರದ ಅಂತಿಮ ಚಿಂತನೆಯಾಗಿ ನಾವು ಮೂಲಭೂತವಾಗಿ ಸಂವಹನವನ್ನು ಸುಗಮಗೊಳಿಸಿದ ಅನೇಕ ತಾಂತ್ರಿಕ ಆವಿಷ್ಕಾರಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಈ ಸಾಧನಗಳಲ್ಲಿ ಹೆಚ್ಚಿನವು ಮೊಬೈಲ್ ಅಥವಾ ಇಮೇಲ್ ಅವೆಲ್ಲವನ್ನೂ ಅಂತರ್ಜಾಲವನ್ನು ಬಳಸುವುದಕ್ಕಾಗಿ ಸಮಯವನ್ನು ಉಳಿಸುವ ಸಲುವಾಗಿ ಸಂವಹನಕ್ಕಾಗಿ ಬಳಸುವುದಕ್ಕಾಗಿ ಕಂಡುಹಿಡಿಯಲಾಗಿದೆ ಆದರೆ ಅವುಗಳನ್ನು ನಿಜವಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಅಥವಾ ಅವುಗಳನ್ನು ಸರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿಲ್ಲ ಎಂದು ಅರ್ಥಮಾಡಿಕೊಂಡಾಗ ನಾವು ಈಗ ಸಮಯ ಉಳಿಸುವ ಹೆಸರಿನಲ್ಲಿ ಈಗ ಊಹಿಸಿಕೊಳ್ಳಲಾಗದ ಹೊರತು ದಕ್ಷತೆಯೊಂದಿಗೆ ಸಮಯವನ್ನು ವ್ಯರ್ಥ ಮಾಡಬಹುದು ಮತ್ತೊಮ್ಮೆ ನೆನಪಿಡಿ ತಂತ್ರಜ್ಞಾನಕ್ಕೆ ಧನ್ಯವಾದಗಳು ಸಮಯವನ್ನು ಉಳಿಸಲು ನಾವು ಕಂಡುಹಿಡಿದ ಗ್ಯಾಜೆಟ್ಗಳನ್ನು ಬಳಸಬಹುದೆಂದು ನಾವು ಈ ಆವಿಷ್ಕಾರಗಳ ಮೊದಲು ಎಂದಿಗೂ ಯೋಚಿಸಿರಲಿಲ್ಲ ಆದರೆ ನಾವು ಸಮಯವನ್ನು ಉಳಿಸುವ ಹೆಸರಿನಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇವೆ ಆದರೆ ಇಡೀ ವಾರದ ವಿಷಯವು ನಿಮಗೆ ಪರಿಣಾಮಕಾರಿಯಾಗಿ ಬಳಸಲು ಹೇಳುವುದು ಮತ್ತು ನಿಮ್ಮ ಸಮಯವನ್ನು ಮಾತ್ರವಲ್ಲ ನಿಮ್ಮೊಂದಿಗೆ ಸಂವಹನದಲ್ಲಿ ತೊಡಗಿರುವ ಇತರರ ಸಮಯವನ್ನು ಉಳಿಸುವುದು ಈ ಇಡೀ ವಾರ ನನ್ನೊಂದಿಗೆ ಇದ್ದಕ್ಕಾಗಿ ಮತ್ತು ನಂತರ ತಂತ್ರಜ್ಞಾನ ಮತ್ತು ಸಂವಹನದ ವೀಡಿಯೊಗಳಿಂದ ಪ್ರಯೋಜನ ಪಡೆದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮುಂದಿನ ವಾರದಲ್ಲಿ ಸಂವಹನದ ಮೇಲೆ ಗಮನ ಹರಿಸುತ್ತೇವೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು